ಮತ್ತೆ ಸ್ವಾಗತ ಮತ್ತು ಇಂದು ನಾವು ಎರಡನೇ ವರ್ಗದ ಜೀವಕೋಶಗಳಾದ ಯುಕ್ಯಾರಿಯೋಟ್ಗಳ ಬಗ್ಗೆ ಮಾತನಾಡಲಿದ್ದೇವೆ ಈಗ ನನ್ನ ಕೊನೆಯ ತರಗತಿಯಲ್ಲಿ ನಾನು ಪ್ರೊಕಾರ್ಯೋಟ್ಗಳ ಬಗ್ಗೆ ಮಾತನಾಡಿದ್ದೇನೆ ಮತ್ತು ನಾನು ನಿಮಗೆ ಕೊನೆಯ ಬಾರಿ ಪ್ರಸ್ತಾಪಿಸಿದ್ದು ಪ್ರೊಕಾರ್ಯೋಟ್ಗಳ ಬಗ್ಗೆ ನಾವು ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳ 2 ವಿಧದ ಕೋಶಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಈ 2 ವರ್ಗಗಳ ನಡುವಿನ ವ್ಯತ್ಯಾಸವು ಜೆನೆಟಿಕ್ ಮೆಟೀರಿಯಲ್ ಅನ್ನು ಹೇಗೆ ಆಯೋಜಿಸಲಾಗಿದೆ ಎಂಬುದರ ಮೇಲೆ ಆಧಾರಿತವಾಗಿದೆ ಎಂದು ನಾವು ಮಾತನಾಡಿದ್ದೇವೆ ಈಗ ಒಬ್ಬರು ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳ ನಡುವಿನ ಗಾತ್ರದ ವ್ಯತ್ಯಾಸದ ಬಗ್ಗೆ ನ್ಯಾಯೋಚಿತ ಕಲ್ಪನೆಯನ್ನು ಪಡೆಯುತ್ತಿದ್ದರೆ ಹೆಚ್ಚು ದೊಡ್ಡದಾದ ಯೂಕ್ಯಾರಿಯೋಟ್ಗಳಿಗೆ ಹೋಲಿಸಿದರೆ ಪ್ರೊಕಾರ್ಯೋಟ್ಗಳು ಗಾತ್ರದಲ್ಲಿ ಸಾಕಷ್ಟು ಚಿಕ್ಕದಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಈ ಕಾರ್ಟೂನ್ ಅಲ್ಲಿ ನೀವು ನೋಡಬಹುದಾದಂತೆ ಅವುಗಳು ಹೆಚ್ಚು ಸರಳವಾದ ರಚನೆಯನ್ನು ಹೊಂದಿವೆ ಆದರೆ ಯೂಕ್ಯಾರಿಯೋಟ್ಗಳು ಹೆಚ್ಚು ಸಂಕೀರ್ಣತೆಯನ್ನು ಹೊಂದಿದ್ದು ಕೋಶವು ಇಲ್ಲಿ ನ್ಯೂಕ್ಲಿಯಸ್ ಮತ್ತು ಇತರ ಘಟಕಗಳಂತಹ ಅನೇಕ ವಿಭಾಗಗಳಾಗಿ ವಿಂಗಡಿಸಲ್ಪಡುತ್ತದೆ ಈಗ ಯುಕಾರ್ಯೋಟಿಕ್ ಕೋಶದಲ್ಲಿನ ಈ ಪ್ರತಿಯೊಂದು ವಿಭಾಗಗಳು ಮೆಂಬರೇನ್ನಿಂದ ಸುತ್ತುವರಿದಿದೆ ಆದ್ದರಿಂದ ಇದು ಹೊರಗಿನ ಪೊರೆಯಾದ ಸೆಲ್ ಮೆಂಬರೇನ್ಗೆ ಸೇರ್ಪಡೆಯಂತಿದೆ ಈ ಎಲ್ಲಾ ಘಟಕಗಳು ಅಥವಾ ಉಪವಿಭಾಗಗಳು ಸ್ವತಃ ಮೆಂಬ್ರೇನ್ನಿಂದ ಸುತ್ತುವರೆದಿವೆ ಮತ್ತು ಆದ್ದರಿಂದ ಅವುಗಳನ್ನು ಆರ್ಗಾನ್ಯಿಲ್ ಆರ್ಗಾನ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಪ್ರೊಕಾರ್ಯೋಟ್ಗಳಲ್ಲಿ ನೋಡಿದ್ದು DNA ಅನ್ನು ನ್ಯೂಕ್ಲಿಯೊಯ್ಡ್ ದೇಹದಲ್ಲಿ ಸಡಿಲವಾಗಿ ಜೋಡಿಸಲಾಗಿದೆ ಆದರೆ ವಿಕಾಸದಲ್ಲಿ ಮೊದಲ ಬಾರಿಗೆ ಯುಕ್ಯಾರಿಯೋಟ್ಗಳಲ್ಲಿ DNA ಉತ್ತಮವಾಗಿ ಸಂಘಟಿತವಾಗಿದೆ ಮತ್ತು ಅದನ್ನು ಚೆನ್ನಾಗಿ ರಕ್ಷಿಸಲಾಗಿದೆ ಹಾಗಾದರೆ ಯುಕ್ಯಾರಿಯೋಟ್ ನಿಜವಾಗಿಯೂ ಅರ್ಥವೇನು ನನ್ನ ಪ್ರಕಾರ ನೀವು ಪದವನ್ನು ವಿಭಜಿಸಿದರೆ ಯು ಎಂದರೆ ನಿಜ ಆದರೆ ನಾನು ನಿಮಗೆ ಕಳೆದ ಬಾರಿ ಹೇಳಿದಂತೆ ಕ್ಯಾರಿಯನ್ ಇದರರ್ಥ ನ್ಯೂಕ್ಲಿಯಸ್ ಆದ್ದರಿಂದ ಈ ಜೀವಿಗಳ ಗುಂಪಿನಲ್ಲಿ ನೀವು ಮೊದಲ ಬಾರಿಗೆ ನ್ಯೂಕ್ಲಿಯಸ್ ಎಂದು ಕರೆಯಲ್ಪಡುವ ಒಂದು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ರಚನೆಯನ್ನು ನೋಡುತ್ತೀರಿ ಮತ್ತು ಈ ನ್ಯೂಕ್ಲಿಯಸ್ ಅಲ್ಲಿ ಹೆಚ್ಚಿನವುಗಳಲ್ಲಿ DNA ಆಗಬಹುದಾದ ಜೆನೆಟಿಕ್ ಮೆಟೀರಿಯಲ್ ಅನ್ನು ಹೊಂದಿದೆ ಈಗ ಯೂಕ್ಯಾರಿಯೋಟಾ ಅಥವಾ ಯುಕಾರ್ಯ 4 ಪ್ರಮುಖ ಗುಂಪಿನ ಜೀವಿಗಳನ್ನು ಒಳಗೊಂಡಿದೆ ಅವುಗಳು ಪ್ರೋಟಿಸ್ಟ್ಗಳಾಗಿವೆ ಇಲ್ಲಿ ನೀವು ಅಮೀಬಾ ಮತ್ತು ಪ್ಯಾರಾಮೆಸಿಯಮ್ನಂತಹ ಇತರ ಜೀವಿಗಳನ್ನು ನೋಡುತ್ತೀರಿ ನಿಮ್ಮ ಪ್ರೌಢಶಾಲಾ ತರಗತಿಗಳಲ್ಲಿ ನೀವು ಅಧ್ಯಯನ ಮಾಡಿದರೆ ಇದು ಫಂಗಲ್ ಡೊಮೇನ್ ಅನ್ನು ಸಹ ಒಳಗೊಂಡಿದೆ ಅಣಬೆಗಳು ಎಲ್ಲಾ ರೀತಿಯ ಹೂಬಿಡುವ ಮತ್ತು ಹೂಬಿಡದ ಸಸ್ಯಗಳು ಯುಕ್ಯಾರಿಯೋಟಿಕ್ ಡೊಮೇನ್ ಮತ್ತು ಎಲ್ಲಾ ಪ್ರಾಣಿ ಕೋಶಗಳ ಅಡಿಯಲ್ಲಿ ಬರುತ್ತವೆ ಆದ್ದರಿಂದ ಪ್ರೊಕಾರ್ಯೋಟ್ಗಳಿಗಿಂತ ಭಿನ್ನವಾಗಿ ಯೂಕ್ಯಾರಿಯೋಟ್ಗಳು ಮೆಂಬ್ರೇನ್ ಬಂಧಿತ ಆರ್ಗಾನ್ಯಿಲ್ಗಳನ್ನು ಹೊಂದಿರುತ್ತವೆ ಮತ್ತು ಇದರ ಉದ್ದೇಶವು ಜೀವಕೋಶವು ಕಾರ್ಮಿಕರ ವಿಭಜನೆಯನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ಮತ್ತು ನಾವು ಕಳೆದ ಬಾರಿ ನೋಡಿದಂತೆ ಪ್ರೊಕಾರ್ಯೋಟ್ಗಳು ಮುಖ್ಯವಾಗಿ ಅಸೆಕ್ಷುಯಲ್ ಆಗಿ ಸಂತಾನೋತ್ಪತ್ತಿ ಮಾಡುತ್ತವೆ ಆದರೆ ಪ್ರೊಕಾರ್ಯೋಟ್ಗಳಿಗೆ ವ್ಯತಿರಿಕ್ತವಾಗಿ ಯುಕ್ಯಾರಿಯೋಟ್ಗಳು ಸೆಕ್ಷುಯಲ್ ಮತ್ತು ಸಂತಾನೋತ್ಪತ್ತಿ ವಿಧಾನವನ್ನು ಪ್ರದರ್ಶಿಸುತ್ತವೆ ಆದ್ದರಿಂದ ನಾವು ಯುಕ್ಯಾರಿಯೋಟಿಕ್ ಕೋಶದ ಕೆಲವು ಮೂಲಭೂತ ರಚನೆಗಳೊಂದಿಗೆ ಪ್ರಾರಂಭಿಸೋಣ ಮತ್ತು ಯುಕ್ಯಾರಿಯೋಟಿಕ್ಕೋಶದ ಹೊರಗಿನ ಹೊದಿಕೆಯನ್ನು ನೀವು ಪ್ಲಾಸ್ಮಾ ಮೆಂಬರೇನ್ ಎಂದು ಕರೆಯುವಿರಿ ಈಗ ನಾನು ನಿಮಗೆ ಹೇಳಿದಂತೆ ಇದು ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳ ನಡುವೆ ಸಾಮಾನ್ಯವಾಗಿರುವ ವೈಶಿಷ್ಟ್ಯವಾಗಿದೆ ಮತ್ತು ಇದು ಕೋಶದ ಒಳಭಾಗವನ್ನು ಜೀವಕೋಶದ ಹೊರಭಾಗದಿಂದ ಪ್ರತ್ಯೇಕಿಸುವ ಈ ಹೊರಗಿನ ಪದರವಾಗಿದೆ ಈಗ ಪ್ರತಿಯೊಂದು ಪ್ಲಾಸ್ಮಾ ಮೆಂಬರೇನ್plasma membrane ಮೋನೊಮೆರಿಕ್ ಘಟಕಗಳಿಂದ ಮಾಡಲ್ಪಟ್ಟಿದೆ ಇದನ್ನು ಫಾಸ್ಫೋಲಿಪಿಡ್ಗಳು ಎಂದು ಕರೆಯಲಾಗುತ್ತದೆ ಅವು ಪೋಲಾರ್ ಹೆಡ್ ಮತ್ತು ನಾನ್ ಪೋಲಾರ್ ಟೈಲ್ಗಳನ್ನು ಹೊಂದಿರುತ್ತವೆ ಮತ್ತು ನೀವು ಕಂಡುಕೊಳ್ಳುವ ಸಂಗತಿಯೆಂದರೆ ಈ ಫಾಸ್ಫೋ ಇಂಡಿವಿಜ್ವಲ್ ಘಟಕಗಳು ಒಟ್ಟಾಗಿ ಜೋಡಿಸುತ್ತವೆ ಮತ್ತು ಅವು ಪಾಲಿಮರಿಕ್ ಸಂಕೀರ್ಣವನ್ನು ರೂಪಿಸುತ್ತವೆ ಇದನ್ನು ನೀವು ಪ್ಲಾಸ್ಮಾ ಮೆಂಬರೇನ್ ಎಂದು ಕರೆಯುತ್ತೀರಿ ಮತ್ತು ಆಸಕ್ತಿದಾಯಕ ಸಂಗತಿಯೆಂದರೆ ಇದು ಕೇವಲ ಫಾಸ್ಫೋಲಿಪಿಡ್ಗಳಾಗಿರುವ ಲಿಪಿಡ್ಗಳಿಂದ ಮಾಡಲ್ಪಟ್ಟಿಲ್ಲ ಎಂಬುದನ್ನು ಗಮನಿಸುವುದು ನೀವು ಪ್ಲಾಸ್ಮಾ ಮೆಂಬರೇನ್ ರಚನೆಯನ್ನು ನೀವು ಗಮನಿಸಿದರೆ ಇದು ಇಲ್ಲಿ ಮತ್ತು ಅಲ್ಲಿ ಪ್ರೋಟೀನ್ಗಳಿಂದ ಬಹಳ ಯಾದೃಚ್ಛಿಕ ಶೈಲಿಯಲ್ಲಿ ವಿಭಜಿಸುತ್ತದೆ ಇದು ನಿಮ್ಮ ಮನೆಗಳಲ್ಲಿ ಶಾಸ್ತ್ರೀಯವಾಗಿ ನೋಡುವ ಮೊಸಾಯಿಕ್ ಟೈಲ್ಸ್ಗಳಂತೆಯೇ ಯಾವುದೇ ನಿರ್ದಿಷ್ಟ ಮಾದರಿಯನ್ನು ಹೊಂದಿಲ್ಲ ನೀವು ಈ ಪ್ರೋಟೀನ್ಗಳ ಮೊಸಾಯಿಕ್ ವ್ಯವಸ್ಥೆಯನ್ನು ಹೊಂದಿದ್ದೀರಿ ಆದ್ದರಿಂದ ಈ ಮೆಂಬರೇನ್ಗಳಿಗೆ 2 ವೈಶಿಷ್ಟ್ಯಗಳಿವೆ ಒಂದು ಪ್ರೋಟೀನ್ಗಳ ಮೊಸಾಯಿಕ್ ವ್ಯವಸ್ಥೆ ಮತ್ತು ಈ ಪ್ರೋಟೀನ್ ಯಾವುದಾದರೂ ಆಗಿರಬಹುದು ಈ ಪ್ರೊಟೀನ್ಗಳು ಹೊರಗೆ ಏನಾಗುತ್ತಿದೆ ಎಂಬುದನ್ನು ಗ್ರಹಿಸುವ ಗ್ರಾಹಕಗಳಾಗಿರಬಹುದು ಮತ್ತು ನಂತರ ಮಾಹಿತಿಯನ್ನು ಒಳಗೆ ಪ್ರಸಾರ ಮಾಡಬಹುದು ಈ ಪ್ರೋಟೀನ್ಗಳು ನಿರ್ದಿಷ್ಟ ವಸ್ತುವನ್ನು ಹೊರಗಿನಿಂದ ಪ್ರವೇಶಿಸಲು ಅನುಮತಿಸುವ ಗೇಟ್ಕೀಪರ್ಗಳಾಗಿರಬಹುದು ಆದ್ದರಿಂದ ಪ್ಲಾಸ್ಮಾ ಮೆಂಬರೇನ್ನ ಸಂಪೂರ್ಣ ಮತ್ತು ಏಕೈಕ ಉದ್ದೇಶವು ಆಯ್ದ ತಡೆಗೋಡೆಯನ್ನು ಒದಗಿಸುವುದು ಮತ್ತು ಗೇಟ್ಕೀಪರ್ ಆಗಿ ಕಾರ್ಯನಿರ್ವಹಿಸುವುದು ಇದು ಕೋಶದ ಒಳಗೆ ಚಲಿಸಲು ಅನುಮತಿಸುವ ಅಥವಾ ಹೊರಗೆ ಚಲಿಸಲು ಅನುಮತಿಸುವ ಈ ತಡೆಗೋಡೆ ಮೂಲಕ ಹೋಗುವುದನ್ನು ಖಚಿತಪಡಿಸುತ್ತದೆ ಇಲ್ಲವಾದರೆ ಅದು ಆಗುವುದಿಲ್ಲ ಆದ್ದರಿಂದ ಮೆಂಬರೇನ್ ಮತ್ತು ಮೆಂಬರೇನ್ ರಚನೆಯ ಬಗ್ಗೆ ಒಬ್ಬರು ನೆನಪಿಟ್ಟುಕೊಳ್ಳಬೇಕಾದ 2 ಪ್ರಮುಖ ಅಂಶಗಳಿವೆ ಅವು ಲಿಪಿಡ್ ಮತ್ತು ಫಾಸ್ಫೋಲಿಪಿಡ್ಗಳು ಎಂಬ ಘಟಕಗಳಿಂದ ಮಾಡಲ್ಪಟ್ಟಿದೆ ಮಾತ್ರವಲ್ಲ ಈ ಲಿಪಿಡ್ಗಳು ಪ್ರಕೃತಿಯಲ್ಲಿ ಹೆಚ್ಚು ದ್ರವವನ್ನು ಹೊಂದಿರುತ್ತವೆ ಈ ಪ್ರತಿಯೊಂದು ಮಾನೋಮರ್ಗಳು ಅವುಗಳು ಒಟ್ಟಾಗಿ ಜೋಡಿಸಲ್ಪಟ್ಟಂತೆ ಮತ್ತು ಅಕ್ಷರಶಃ ಯಾವ ರೀತಿಯಲ್ಲಿಯೂ ತೂಗಾಡಬಹುದು ಮತ್ತು ದ್ರವತೆಯು ಜೀವಕೋಶದ ಆಕಾರವನ್ನು ಬದಲಾಯಿಸುವ ಸಾಮರ್ಥ್ಯಕ್ಕೆ ತಿರುಳಾಗಿದೆ ಒಂದು ಬಿಂದುವನ್ನು ಇನ್ನೊಂದಕ್ಕೆ ಚಲಿಸುತ್ತದೆ ಇದು ಆಯ್ದ ತಡೆಗೋಡೆ ಆಸ್ತಿಯನ್ನು ಉಳಿಸಿಕೊಂಡಿದೆ ಉದಾಹರಣೆಗೆ ನೀವು ಅಮೀಬಾ ಕುಳಿತಿದ್ದರೆ ಮತ್ತು ಅಮೀಬಾ ತನ್ನ ಆಕಾರವನ್ನು ಬದಲಾಯಿಸಲು ಮತ್ತು ಮುಂದೆ ಚಲಿಸಲು ಬಯಸಿದರೆ ಆಕಾರದಲ್ಲಿ ಈ ಬದಲಾವಣೆಯು ಸಾಧ್ಯ ಏಕೆಂದರೆ ಮೆಂಬರೇನ್ ಸಂಕುಚಿತಗೊಳ್ಳಬಹುದು ಮತ್ತು ಸುಲಭವಾಗಿ ಮರುಹೊಂದಿಸಬಹುದು ಏಕೆಂದರೆ ಈ ಪ್ರತ್ಯೇಕ ಫಾಸ್ಫೋಲಿಪಿಡ್ ಮೊನೊಮರ್ಗಳು ಪರಿವರ್ತನೆಗೊಳ್ಳಬಹುದು ಆದ್ದರಿಂದ ಅವು ನಿಜವಾಗಿಯೂ ದ್ರವ ಸ್ವಭಾವವನ್ನು ಹೊಂದಿವೆ ಮತ್ತು ಪ್ರಕೃತಿಯಲ್ಲಿ ದ್ರವರೂಪದ ಹೊರತಾಗಿಯೂ ಅವು ಮೆಂಬರೇನ್ ರಚನೆಯಲ್ಲಿ ಛೇದಿಸಲ್ಪಟ್ಟಿರುವ ಬಹು ಪ್ರೋಟೀನ್ಗಳ ಕಾರಣದಿಂದಾಗಿ ಆಯ್ದ ತಡೆಗೋಡೆ ಗುಣಲಕ್ಷಣಗಳನ್ನು ನಿರ್ವಹಿಸುತ್ತವೆ ಆದ್ದರಿಂದ ಮೆಂಬರೇನ್ಗಳು ದ್ರವದ ಮೊಸಾಯಿಕ್ ರಚನೆ ಎಂದು ಕರೆಯಲ್ಪಡುತ್ತವೆ ಮತ್ತು ಈ ಪ್ಲಾಸ್ಮಾ ಮೆಂಬರೇನ್ಗಳು ಬಹಳ ಮುಖ್ಯವಾದವು ಏಕೆಂದರೆ ಪೋಲಾರ್ ಹೆಡ್ಗಳು ಹೈಡ್ರೋಫಿಲಿಕ್ ಆಗಿರುತ್ತವೆ ಆದ್ದರಿಂದ ಹೊರ ಅಂಚುಗಳು ತಲೆಗಳು ಹೈಡ್ರೋಫಿಲಿಕ್ ಆಗಿರುತ್ತವೆ ಮತ್ತು ಉದ್ದವಾದ ಫ್ಯಾಟಿ ಆಸಿಡ್ ಚೈನ್ಗಳು ಹೈಡ್ರೋಫೋಬಿಕ್ ಆಗಿರುತ್ತವೆ ಆದ್ದರಿಂದ ಅವರು ಜಲೀಯ ವಾತಾವರಣದಲ್ಲಿ ಕುಳಿತಾಗ ಅವು 2 ಪದರಗಳನ್ನು ರೂಪಿಸುತ್ತವೆ ಆದ್ದರಿಂದ ನೀವು ಅದನ್ನು ಬೈ ಲೇಯರ್ ಎಂದು ಕರೆಯುತ್ತೀರಿ ಹೈಡ್ರೋಫಿಲಿಕ್ ತುದಿಗಳು ಕೋಶದ ಹೊರಗೆ ಅಥವಾ ಜೀವಕೋಶದ ಒಳಗೆ ಸೈಟೋಪ್ಲಾಸಂ ಕಡೆಗೆ ಜಲೀಯ ಪರಿಸರಕ್ಕೆ ಒಡ್ಡಿಕೊಂಡಾಗ ಹೈಡ್ರೋಫೋಬಿಕ್ ತುದಿಗಳು ಒಟ್ಟಿಗೆ ಬರುತ್ತವೆ ಆದ್ದರಿಂದ ನೀವು ಯಾವುದೇ ವಸ್ತುವಿನ ಥರ್ಮೋಡೈನಾಮಿಕ್ಸ್ ಅನ್ನು ಗಮನಿಸಿದರೆ ನೀವು ಅದರ ಮೂಲಕ ಹಾದುಹೋಗಲು ಹೈಡ್ರೋಫಿಲಿಕ್ ಅಣುವನ್ನು ಹೊಂದಿದ್ದರೆ ಮತ್ತು ಅದು ಅದರ ಪ್ರವೇಶವನ್ನು ಹೊರಗಿನಿಂದ ಒಳಕ್ಕೆ ಪಡೆಯಬೇಕಾದರೆ ಅದು ದಾಟದ ಹೊರತು ಅದು ಬಹಳ ಸುಂದರವಾದ ತಡೆಗೋಡೆಯಾಗಿದೆ ಹೈಡ್ರೋಫೋಬಿಕ್ ವಲಯದ ಈ ತಡೆಗೋಡೆ ಅದು ಹಾದುಹೋಗಲು ಸಾಧ್ಯವಿಲ್ಲ ಮತ್ತು ಅದು ಹಾದುಹೋಗುವ ಏಕೈಕ ಮಾರ್ಗವೆಂದರೆ ಸುತ್ತಲೂ ಎಲ್ಲೋ ಒಂದು ಗೇಟ್ ಇದ್ದರೆ ಮತ್ತು ಈ ಗೇಟ್ ನಾನು ಮೊದಲೇ ಹೇಳಿದಂತೆ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಯಾವುದೇ ಯುಕ್ಯಾರಿಯೋಟಿಕ್ ಅಥವಾ ಪ್ರೊಕಾರ್ಯೋಟಿಕ್ ಕೋಶದ ಹೊರಗಿನ ಹೊದಿಕೆಯು ಪ್ಲಾಸ್ಮಾ ಮೆಂಬರೇನ್ ಆಗಿದೆ ಆದರೆ ಇಡೀ ಪ್ಲಾಸ್ಮಾ ಮೆಂಬರೇನ್ ತನ್ನನ್ನು ತಾನೇ ಹಿಡಿದಿಡಲು ಸಾಧ್ಯವಿಲ್ಲ ಅದನ್ನು ಒಟ್ಟಿಗೆ ಹಿಡಿದಿಡಲು ಏನಾದರೂ ಇಲ್ಲದಿದ್ದರೆ ಅದು ಕುಸಿಯುತ್ತದೆ ಮತ್ತು ಈ ಪ್ಲಾಸ್ಮಾ ಮೆಂಬರೇನ್ ಮೂಲಭೂತವಾಗಿ ವಿವಿಧ ಸ್ಕ್ಯಾಫೋಲ್ಡ್ ಅಲ್ಲಿ ಕುಳಿತುಕೊಳ್ಳುತ್ತದೆ ನಾನು ಹೇಳುತ್ತೇನೆ ಫೈಬ್ರಸ್ ಪ್ರೊಟೀನ್ಗಳು ಅಥವಾ ಸ್ಕ್ಯಾಫೋಲ್ಡ್ ಅದರ ಮೇಲೆ ನೀವು ಅಕ್ಷರಶಃ ಈ ಮೆಂಬರೇನ್ ಕುಳಿತಿರುವ ತಂತಿಗಳ ಜಾಲರಿಯಂತೆ ಅದನ್ನು ದೃಶ್ಯೀಕರಿಸಬಹುದು ಮತ್ತು ಇದನ್ನು ನಾವು ಸೈಟೋಸ್ಕೆಲಿಟನ್ ಎಂದು ಕರೆಯುತ್ತೇವೆ ಆದ್ದರಿಂದ ನೀವು ಹೊಂದಿರುವ ಕೋಶದ ಒಳಭಾಗವು ದ್ರವರೂಪದ ಜೋಡಣೆಯನ್ನು ಒಳಗೊಂಡಿರುತ್ತದೆ ಮತ್ತು ನಾವು ಪ್ರೊಕಾರ್ಯೋಟ್ಗಳಲ್ಲಿ ಸೈಟೋಪ್ಲಾಸಂ ಅನ್ನು ನೋಡಿದ್ದೇವೆ ಮತ್ತು ನಂತರ ಪ್ಲಾಸ್ಮಾ ಮೆಂಬರೇನ್ ರೀತಿಯ ವಿವಿಧ ಫೈಬರ್ಗಳ ಈ ಸ್ಕ್ಯಾಫೋಲ್ಡ್ನ ಮೇಲೆ ನಿಂತಿದೆ ಮತ್ತು ನೀವು ಏನು ಕರೆಯುತ್ತೀರಿ ಸೈಟೋಸ್ಕೆಲಿಟನ್ ಆಗಿ ಈಗ 3 ವಿಭಿನ್ನ ರೀತಿಯ ಸೈಟೋಸ್ಕೆಲಿಟಲ್ ಅಂಶಗಳಿವೆ ಮತ್ತು ಗಮನಿಸುವುದು ಆಸಕ್ತಿದಾಯಕವಾಗಿದೆ ಏಕೆಂದರೆ ಈ ಪ್ರತಿಯೊಂದು ಅಂಶಗಳು ವಿಭಿನ್ನ ಕರ್ಷಕ ಶಕ್ತಿಯನ್ನು ಹೊಂದಿರುತ್ತವೆ ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಜೀವಕೋಶಕ್ಕೆ ವಿಭಿನ್ನ ಬಿಗಿತವನ್ನು ನೀಡುತ್ತದೆ ಆದ್ದರಿಂದ ನೀವು ಆಕ್ಟಿನ್ ಎಂದು ಕರೆಯಲ್ಪಡುವ ಸಣ್ಣ ಪ್ರೊಟೀನ್ಗಳ ಪಾಲಿಮರ್ಗಳ ಸುರುಳಿಯಾಕಾರದ ಸಣ್ಣ ವಿಸ್ತರಣೆಗಳಾದ ಮೈಕ್ರೊಫಿಲಮೆಂಟ್ಸ್ ಎಂದು ಕರೆಯಲ್ಪಡುವದನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಆಕ್ಟಿನ್ ಮೊನೊಮರ್ಗಳು ಆದ್ದರಿಂದ ಇಲ್ಲಿ ಪ್ರತಿ ವೃತ್ತವು ಆಕ್ಟಿನ್ ಮೊನೊಮರ್ ಆಗಿದೆ ಅವು ಸುರುಳಿಯಾಕಾರದ ವ್ಯವಸ್ಥೆಯಲ್ಲಿ ಜೋಡಿಸುತ್ತವೆ ಮತ್ತು ಅವು ಜೀವಕೋಶದೊಳಗೆ ಈ ಹೆಚ್ಚು ಹೊಂದಿಕೊಳ್ಳುವ ಫೈಬರ್ಗಳನ್ನು ರೂಪಿಸುತ್ತವೆ ಆದ್ದರಿಂದ ಕೋಶವು ಹೊರಗಿನಿಂದ ಕೆಲವು ರೀತಿಯ ಬಾಹ್ಯ ಒತ್ತಡವನ್ನು ಅನುಭವಿಸಿದರೆ ಮತ್ತು ಕೋಶವು ಸಂಕುಚಿತಗೊಳ್ಳಬೇಕಾದರೆ ಈ ಸಂಕೋಚನವು ಸಾಧ್ಯ ಆಕ್ಟಿನ್ ಫೈಬರ್ಗಳಿಗೆ ಧನ್ಯವಾದಗಳು ಸೂಕ್ಷ್ಮ ಫಿಲಮೆಂಟ್ಗಳ ಜೊತೆಗೆ ಸ್ವಲ್ಪ ಹೆಚ್ಚು ದಪ್ಪವಾದ ಫಿಲಮೆಂಟ್ಗಳನ್ನು ಮೈಕ್ರೊಟ್ಯೂಬ್ಯೂಲ್ ಎಂದು ಕರೆಯಲಾಗುತ್ತದೆ ಇವುಗಳು ಬಹುತೇಕ ಟೊಳ್ಳಾದ ರಾಡ್ಗಳಾಗಿವೆ ಮತ್ತು ಪ್ರತಿ ರಾಡ್ ಪ್ರತಿಯಾಗಿ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿದೆ ಅಲ್ಲಿ ಪ್ರತಿ ಘಟಕವು ಸಿಲಿಂಡರಾಕಾರದ ಶೈಲಿಯಲ್ಲಿ ಜೋಡಿಸಲ್ಪಡುತ್ತದೆ ಆದ್ದರಿಂದ ಇದು ಟೊಳ್ಳಾದ ಸಿಲಿಂಡರಾಕಾರದ ರಾಡ್ನಂತಿದ್ದು ಅದು ಮೈಕ್ರೋಫಿಲಾಮೆಂಟ್ಗಳಿಗಿಂತ ಹೆಚ್ಚು ಗಟ್ಟಿಯಾಗಿರುತ್ತದೆ ಆದ್ದರಿಂದ ಇದು ಸಹಾಯ ಮಾಡುತ್ತದೆ ಈ ರೇಖಾಚಿತ್ರದಲ್ಲಿ ಉದಾಹರಣೆಗೆ ಈ ಸರಳವಾದ ತೆಳುವಾದ ಗೆರೆಗಳು ಮೈಕ್ರೋಫಿಲಾಮೆಂಟ್ಗಳುಎಂದು ನೀವು ಕಂಡುಕೊಳ್ಳುತ್ತೀರಿ ಆದರೆ ಈ ರಾಡ್ನಂತಹ ರಚನೆಗಳು ಮೈಕ್ರೊಟ್ಯೂಬ್ಯೂಲ್ಗಳಾಗಿವೆ ಈಗ ಸೌಂದರ್ಯವೆಂದರೆ ಆಕ್ಟಿನ್ ಮೊನೊಮರ್ಗಳಂತೆಯೇ ಮೈಕ್ರೋಫಿಲಮೆಂಟ್ಗಳಂತೆಯೇ ಮೈಕ್ರೊಟ್ಯೂಬ್ಯೂಲ್ಗಳು ಟ್ಯೂಬುಲಿನ್ ಎಂದು ಕರೆಯಲ್ಪಡುವ ಮತ್ತೊಂದು ಪ್ರೋಟೀನ್ನಿಂದ ಮಾಡಲ್ಪಟ್ಟಿದೆ ಮತ್ತು ಇಲ್ಲಿ ಪ್ರತಿ ವೃತ್ತವು ನಿಮಗೆ ಟ್ಯೂಬುಲಿನ್ ಅನ್ನು ತೋರಿಸುತ್ತದೆ ಹಾಗಾದರೆ ಈ ಟ್ಯೂಬುಲಿನ್ಗಳು ಹೇಗೆ ಜೋಡಿಸಲ್ಪಡುತ್ತವೆ ಇಲ್ಲಿ ಮುಖ್ಯವಾದುದು ಪ್ರತಿ ಟ್ಯೂಬುಲಿನ್ ಮಣಿಗಳ ಸ್ಟ್ರಿಂಗ್ನಂತೆ ರೇಖೀಯ ಶೈಲಿಯಲ್ಲಿ ಜೋಡಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಹಾಗಾಗಿ ನೀವು ಪ್ರತಿ ಟ್ಯೂಬುಲಿನ್ ಅನ್ನು ಮಣಿ ಎಂದು ಊಹಿಸಬೇಕೆಂದು ನಾನು ಬಯಸುತ್ತೇನೆ ಮತ್ತು ನೀವು ಅವುಗಳನ್ನು ಪರಸ್ಪರ ರೇಖಾತ್ಮಕವಾಗಿ ಸಂಪರ್ಕಿಸಿದರೆ ಅದು ಮುತ್ತುಗಳ ಸ್ಟ್ರಿಂಗ್ ಅಥವಾ ಮಣಿಗಳ ಸ್ಟ್ರಿಂಗ್ನಂತೆ ಇರುತ್ತದೆ ಈಗ ಅಂತಹ 13 ತಂತಿಗಳನ್ನು ತೆಗೆದುಕೊಂಡು ಅವುಗಳನ್ನು ಸಿಲಿಂಡರ್ ಟೊಳ್ಳಾದ ಸಿಲಿಂಡರ್ ರೂಪದಲ್ಲಿ ಜೋಡಿಸಿ ಅದುವೇ ಮೈಕ್ರೊಟ್ಯೂಬ್ಯೂಲ್ ಆದ್ದರಿಂದ ಮೈಕ್ರೋಫಿಲೆಮೆಂಟ್ಗೆ ಹೋಲಿಸಿದರೆ ಇವುಗಳು ಸ್ವಲ್ಪ ಹೆಚ್ಚು ಕಟ್ಟುನಿಟ್ಟಾಗಿರುತ್ತವೆ ಆದರೆ ನಂತರ ಮೈಕ್ರೋಫಿಲೆಮೆಂಟ್ಗಳು ಹೆಚ್ಚು ಹೊಂದಿಕೊಳ್ಳುತ್ತವೆ ಮತ್ತೊಮ್ಮೆ ಆಸಕ್ತಿದಾಯಕ ಮತ್ತು ಗಮನಿಸಬೇಕಾದ ಸಂಗತಿಯೆಂದರೆ ಅವುಗಳು ಈ ಪ್ರತ್ಯೇಕ ಮೊನೊಮರ್ಗಳಿಂದ ಮಾಡಲ್ಪಟ್ಟಿರುವುದರಿಂದ ಈ 2 ಗುಂಪುಗಳ ಫಿಲಮೆಂಟ್ಗಳಿಗೆ ಸಣ್ಣ ಸೂಚನೆಯಲ್ಲಿ ಜೋಡಿಸಲು ಮತ್ತು ಡಿಸ್ಅಸೆಂಬಲ್ ಮಾಡಲು ತುಂಬಾ ಸುಲಭವಾಗಿದೆ ನೀವು ಇದನ್ನು ಅಕ್ಷರಶಃ ಲೆಗೊ ಆಟಿಕೆಗಳ ಒಂದು ಸೆಟ್ನಂತೆ ದೃಶ್ಯೀಕರಿಸಬಹುದು ಎಂದು ನಿಮಗೆ ತಿಳಿದಿದೆ ಅಲ್ಲಿ ಲೆಗೊದ ಪ್ರತಿಯೊಂದು ಸಣ್ಣ ತುಂಡು ರಚನೆಯನ್ನು ರೂಪಿಸಲು ಒಟ್ಟಿಗೆ ಸೇರಿಕೊಳ್ಳಬಹುದು ಮತ್ತು ಅಸ್ತವ್ಯಸ್ತಗೊಳಿಸಲು ಬಯಸಿದಾಗ ಅವುಗಳು ಹೋಗುತ್ತವೆ ನೀವು ಅವುಗಳನ್ನು ಪ್ರತ್ಯೇಕಿಸಬಹುದು ಈ ಚಿಕ್ಕ ಅಣುಗಳು ಚಿಕ್ಕ ಮಣಿಗಳಂತೆ ಒಗ್ಗೂಡಿ ಫಿಲಮೆಂಟ್ಗಳನ್ನು ರೂಪಿಸಬೇಕಾದರೆ ಮತ್ತು ಹೆಚ್ಚಿನ ಅಗತ್ಯವಿಲ್ಲದಿದ್ದರೆ ಬೇರ್ಪಡಿಸುವುದು ಉತ್ತಮ ಮತ್ತು ಈ ಸೈಟೋಸ್ಕೆಲಿಟನ್ ಜೊತೆಗೆ ಪ್ಲಾಸ್ಮಾ ಮೆಂಬರೇನ್ ದ್ರವ ಸಾಮರ್ಥ್ಯವು ಕೋಶವನ್ನು ಸಂಕುಚಿತಗೊಳಿಸಲು ಮತ್ತು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ ಮತ್ತು ಮೂರನೇ ವರ್ಗದ ಫೈಬರ್ಗಳಾಗಿವೆ ಮಧ್ಯವರ್ತಿ ಫಿಲಮೆಂಟ್ಗಳಾಗಿವೆ ಈಗ ಮಧ್ಯವರ್ತಿ ತಂತುಗಳು ಮೈಕ್ರೋ ಫಿಲಮೆಂಟ್ಗಳು ಮತ್ತು ಮೈಕ್ರೊಟ್ಯೂಬ್ಯೂಲ್ಗಳು ಹಗ್ಗಗಳಂತಿವೆ ನೀವು ಅವುಗಳನ್ನು ತಿರುಚಿದ ನೈಲಾನ್ ಹಗ್ಗಗಳಾಗಿ ದೃಶ್ಯೀಕರಿಸಬಹುದು ಮತ್ತು ಅವುಗಳು ಮೈಕ್ರೊಫಿಲಮೆಂಟ್ಸ್ ಅಥವಾ ಮೈಕ್ರೊಟ್ಯೂಬ್ಯೂಲ್ಗಳಿಗಿಂತ ಹೆಚ್ಚು ಹೆಚ್ಚಿನ ಕರ್ಷಕ ಶಕ್ತಿಯನ್ನು ಹೊಂದಿರುತ್ತವೆ ಆದ್ದರಿಂದ ಹೆಚ್ಚು ಬಿಗಿತದ ಅಗತ್ಯವಿರುವ ಜೀವಕೋಶದ ಪ್ರದೇಶಗಳಲ್ಲಿ ಕೋಶವು ಮಧ್ಯವರ್ತಿ ಫಿಲಮೆಂಟ್ಗಳನ್ನು ಒಳಗೊಂಡಿರುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಾನು ಅದನ್ನು ಪುನಃ ಬರೆಯುತ್ತೇನೆ ಸೈಟೋಸ್ಕೆಲಿಟನ್ ಸ್ಕ್ಯಾಫೋಲ್ಡ್ ಅಥವಾ ಪ್ಲಾಸ್ಮಾ ಮೆಂಬರೇನ್ ಇರುವ ರಚನೆಯಾಗಿದೆ ಮತ್ತು ಇದು ಜೀವಕೋಶದ ಸಂಪೂರ್ಣ ಆಕಾರವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ ಇದು 3 ವಿಭಿನ್ನ ರೀತಿಯ ಘಟಕಗಳನ್ನು ಹೊಂದಿದೆ ಮೈಕ್ರೊಫಿಲಮೆಂಟ್ಸ್ಗಳು ಹೆಚ್ಚು ಹೊಂದಿಕೊಳ್ಳುವವು ನಂತರ ಸ್ವಲ್ಪ ಹೆಚ್ಚು ಕಟ್ಟುನಿಟ್ಟಾದ ಮೈಕ್ರೊಟ್ಯೂಬ್ಯೂಲ್ಗಳು ಟೊಳ್ಳಾದ ಕೊಳವೆಗಳು ಟೊಳ್ಳಾದ ಸಿಲಿಂಡರಾಕಾರದ ಟ್ಯೂಬ್ಗಳು ಮತ್ತು ಮಧ್ಯವರ್ತಿ ಫಿಲಮೆಂಟ್ಗಳು ನಂತರದ ಯಾಂತ್ರಿಕ ಬದಲಾವಣೆಗಳಿಗೆ ಹೆಚ್ಚು ನಿರೋಧಕವಾಗಿರುತ್ತವೆ ಆದ್ದರಿಂದ ಈ 3 ಗುಂಪಿನ ಫೈಬರ್ಗಳು ಕೋಶವನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ಸುಲಭವಾಗಿ ಜೋಡಿಸುವ ಮತ್ತು ಬೇರ್ಪಡಿಸುವ ಸಾಮರ್ಥ್ಯದಿಂದಾಗಿ ನಿರ್ದಿಷ್ಟವಾಗಿ ಮೈಕ್ರೊಫಿಲೆಮೆಂಟ್ಗಳು ಮತ್ತು ಮೈಕ್ರೊಟ್ಯೂಬ್ಯೂಲ್ಗಳಿಗೆ ಕೋಶವು ತ್ವರಿತವಾಗಿ ಜೋಡಿಸಲು ಅಥವಾ ಅದರ ಆಕಾರವನ್ನು ಬದಲಾಯಿಸಲು ಮತ್ತು ಮರುಜೋಡಿಸಲು ಸಾಧ್ಯವಿದೆ ಉದಾಹರಣೆಗೆ ನೀವು ಇಲ್ಲಿ ಅಮೀಬಾ ಕುಳಿತಿದ್ದರೆ ಮತ್ತು ಅಮೀಬಾವು ಮುಂದೆ ಸಾಗಬೇಕಾದರೆ ನಾನು ತೆಗೆದುಕೊಳ್ಳುತ್ತೇನೆ ಏನಾಗುತ್ತದೆ ಎಂದರೆ ಆಕ್ಟಿನ್ನ ಈ ಎಲ್ಲಾ ಮೊನೊಮರ್ಗಳು ಜೋಡಿಸಲು ಪ್ರಾರಂಭಿಸುತ್ತವೆ ಮತ್ತು ಅಮೀಬಾದ ಪ್ರಮುಖ ತುದಿಗೆ ತಳ್ಳಲು ಪ್ರಾರಂಭಿಸುತ್ತವೆ ಆದ್ದರಿಂದ ಏನಾಗುತ್ತದೆ ಎಂದರೆ ಅವು ಪ್ರತ್ಯೇಕ ಮೊನೊಮೆರಿಕ್ ಘಟಕಗಳಾಗಿ ಅಸ್ತಿತ್ವದಲ್ಲಿದ್ದರೂ ಅಗತ್ಯವಿದ್ದರೆ ಅವು ತಕ್ಷಣವೇ ರಾಡ್ಗಳಾಗಿ ಸಂಘಟಿಸುತ್ತವೆ ಮತ್ತು ಕೋಶವನ್ನು ಮುಂದಕ್ಕೆ ತಳ್ಳುತ್ತವೆ ಸೈಟೋಸ್ಕೆಲಿಟನ್ನ ಈ ಗುಣದಿಂದಾಗಿ ಇದು ಸಾಧ್ಯವಾಗಿದೆ ಮತ್ತು ಅದು ಮುಂದಕ್ಕೆ ಹೋದ ನಂತರ ಮತ್ತು ಕೆಲಸ ಮುಗಿದ ನಂತರ ಅದೇ ಫಿಲಾಮೆಂಟ್ಸ್ ಮತ್ತೆ ಮೊನೊಮೆರಿಕ್ ಘಟಕಗಳಿಗೆ ಡಿಸ್ಅಸೆಂಬಲ್ ಆಗುತ್ತದೆ ಮತ್ತು ಆಕಾರವು ಬದಲಾಗುತ್ತದೆ ಆದ್ದರಿಂದ ಜೀವಕೋಶಗಳು ತಮ್ಮ ಆಕಾರವನ್ನು ಬದಲಾಯಿಸಲು ಸೈಟೋಸ್ಕೆಲಿಟಲ್ ಅಂಶಗಳ ಕಾರಣದಿಂದಾಗಿ ಇದು ಸುಲಭವಾಗಿ ಸಾಧ್ಯ ಈಗ ನಾವು ಪ್ರೊಕಾರ್ಯೋಟ್ಗಳು ಮತ್ತು ಯುಕ್ಯಾರಿಯೋಟ್ಗಳ ನಡುವಿನ ಅತ್ಯಂತ ವಿಶಿಷ್ಟ ಲಕ್ಷಣಗಳಲ್ಲಿ ಒಂದಕ್ಕೆ ಬರೋಣ ಮತ್ತು ಅದು ನ್ಯೂಕ್ಲಿಯಸ್ ಆಗಿದೆ ಈಗ ಯೂಕ್ಯಾರಿಯೋಟ್ಗಳ ಸಂದರ್ಭದಲ್ಲಿ ನ್ಯೂಕ್ಲಿಯಸ್ ಅನ್ನು ಹೆಚ್ಚು ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ DNA ಚೆನ್ನಾಗಿ ಸಂಘಟಿತವಾಗಿದೆ ನನ್ನ ಪ್ರಕಾರ ನೀವು ನಿಜವಾಗಿಯೂ ಅಂತ್ಯದಿಂದ ಕೊನೆಯವರೆಗೆ ಅಳತೆ ಮಾಡಿದರೆ ವಿಸ್ತೃತ DNA ಅಣುಗಳ ಉದ್ದವನ್ನು ಮನುಷ್ಯರಲ್ಲಿ ಹೇಳೋಣ ಅದು ಕನಿಷ್ಠ 2 ಮೀಟರ್ ಉದ್ದವಿರುತ್ತದೆ ಮತ್ತು ಈ ಫೈಬರ್ ಅನ್ನು ನೀವು ಕಂಡುಕೊಂಡಿದ್ದೀರಿ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ ಇದು 2 ಮೀಟರ್ ಉದ್ದವಿರಬಹುದು ಮತ್ತು ಅದರಲ್ಲಿ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಕೋಡ್ ಮಾಡಲಾಗಿದೆ ಮತ್ತು 10 ರಿಂದ 20 ಮೈಕ್ರಾನ್ ವ್ಯಾಸದ ಕೋಶದೊಳಗೆ ಸಂಕ್ಷೇಪಿಸಲಾಗಿದೆ ಮತ್ತು ಸಂಗ್ರಹಿಸಲಾಗುತ್ತದೆ ಈಗ ಅದು ಹೇಗೆ ಸಾಧ್ಯ ಈಗ ಅದು ಸಾಧ್ಯವಾಗಿದೆ ಏಕೆಂದರೆ DNA ಮರುಸಂಘಟಿತಗೊಳ್ಳುತ್ತದೆ ಮತ್ತು ಪುನಃ ಮಡಚಿಕೊಳ್ಳುತ್ತದೆ ಅದು ನೀವು ಉಣ್ಣೆಯ ದಾರವನ್ನು ತೆಗೆದುಕೊಂಡಂತೆ ಮತ್ತು ನಂತರ ನೀವು ಉಣ್ಣೆಯ ಚೆಂಡನ್ನು ರೂಪಿಸಲು ಅದನ್ನು ಸುತ್ತಲು ಪ್ರಾರಂಭಿಸಿ ನಂತರ ಅದನ್ನು ಪ್ರೋಟೀನ್ಗಳ ವರ್ಗದ ಸಹಾಯದಿಂದ ಕ್ರೊಮಾಟಿನ್ ಆಗಿ ಮತ್ತಷ್ಟು ಸಂಕುಚಿತಗೊಳಿಸುತ್ತೀರಿ ಆದ್ದರಿಂದ ಯುಕ್ಯಾರಿಯೋಟ್ಗಳ ಸಂದರ್ಭದಲ್ಲಿ DNA ಕ್ರೊಮಾಟಿನ್ಗಳಾಗಿ ಸಂಘಟಿತವಾಗಿದೆ ಮತ್ತು ಈ ಕ್ರೊಮಾಟಿನ್ ಕೋಶ ವಿಭಜನೆಯ ಸಮಯದಲ್ಲಿ ಕ್ರೋಮೋಸೋಮ್ಗಳನ್ನು ರೂಪಿಸಲು ಸಡಿಲಗೊಳ್ಳುತ್ತದೆ ನಾವು ನಂತರ ಕೋಶ ವಿಭಜನೆಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಒಂದೇ ವೃತ್ತಾಕಾರದ DNA ಹೊಂದಿರುವ ಪ್ರೊಕಾರ್ಯೋಟ್ಗಳಿಗಿಂತ ಭಿನ್ನವಾಗಿ ಯುಕ್ಯಾರಿಯೋಟ್ಗಳ ಸಂದರ್ಭದಲ್ಲಿ DNA ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ಆದ್ದರಿಂದ DNA ಹೆಚ್ಚು ಉತ್ತಮವಾಗಿ ಸಂಘಟಿತವಾಗಿದೆ ಮತ್ತು ಇದನ್ನು ಪ್ರೊಟೀನ್ DNA ಸಂಕೀರ್ಣದ ಸಹಾಯದಿಂದ ಆಯೋಜಿಸಲಾಗಿದೆ ಇದನ್ನು ನೀವು ಕ್ರೊಮಾಟಿನ್ ಎಂದು ಕರೆಯುತ್ತೀರಿ ಮತ್ತು ಈ ಕ್ರೊಮಾಟಿನ್ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯಸ್ ಒಳಗೆ ಚೆನ್ನಾಗಿ ಸಂಘಟಿತವಾಗಿದೆ ಮತ್ತು ಸಂಪೂರ್ಣ ಜೆನೆಟಿಕ್ ಮೆಟೀರಿಯಲ್ ನಂತರ ಪೊರೆಯ ಡಬಲ್ ಮೆಂಬರೇನ್ ರಚನೆಯಿಂದ ಸುತ್ತುವರೆದಿದೆ ಇದನ್ನು ನೀವು ನ್ಯೂಕ್ಲಿಯರ್ ಏನ್ವಲಪ್ ಎಂದು ಕರೆಯುತ್ತೀರಿ ನಂತರ ಗಮನಿಸಲಾದ ಇನ್ನೊಂದು ವಿಷಯವೆಂದರೆ ಈ ನ್ಯೂಕ್ಲಿಯಸ್ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ ಈ ನ್ಯೂಕ್ಲಿಯಸ್ ಜೀವಕೋಶದ ಉಳಿದ ಭಾಗಗಳೊಂದಿಗೆ ಸಂವಹನ ನಡೆಸಬೇಕು ಮತ್ತು ಅದು ಹಾಗೆ ಮಾಡುತ್ತದೆ ಏಕೆಂದರೆ ಸಂಪೂರ್ಣ ನ್ಯೂಕ್ಲಿಯಸ್ ಹಲವಾರು ತೆರೆಯುವಿಕೆಗಳನ್ನು ಹೊಂದಿದೆ ಇದನ್ನು ನೀವು ನ್ಯೂಕ್ಲಿಯರ್ ಪೋರ್ಗಳು ಎಂದು ಕರೆಯುತ್ತೀರಿ ಆದ್ದರಿಂದ ಇವುಗಳು ಗೇಟ್ಕೀಪರ್ಗಳು ಮತ್ತು ಇವುಗಳು ಮೆಟೀರಿಯಲ್ ನ್ಯೂಕ್ಲಿಯಸ್ ಒಳಗೆ ಚಲಿಸುವ ಅಥವಾ ಹೊರಗೆ ಚಲಿಸುವ ಚಾನಲ್ಗಳಾಗಿವೆ ಇದರ ಜೊತೆಗೆ ನ್ಯೂಕ್ಲಿಯಸ್ನ ಅಲ್ಲಿರುವ ಕ್ರೊಮಾಟಿನ್ ಸಾಂದ್ರೀಕರಿಸಲ್ಪಟ್ಟಿದೆ ಮತ್ತು ಅದು ಬಹು ರಚನೆಗಳು ಮತ್ತು ರೂಪಗಳಾಗಿ ಘನೀಕರಣಗೊಳ್ಳುತ್ತದೆ ಮತ್ತು ನಂತರ ಕೇಂದ್ರದಲ್ಲಿ ನೀವು ಈ ಹೆಚ್ಚು ಸಾಂದ್ರವಾದ ಕ್ರೊಮಾಟಿನ್ ಮೆಟೀರಿಯಲ್ ಅನ್ನು ಹೊಂದಿರುವಿರಿ ಇದನ್ನು ನೀವು ನ್ಯೂಕ್ಲಿಯೊಲಸ್ ಎಂದು ಕರೆಯುತ್ತೀರಿ ಮತ್ತು ಇಲ್ಲಿ ನ್ಯೂಕ್ಲಿಯೊಲಸ್ ಅಲ್ಲಿ ರೈಬೋಸೋಮ್ಗಳು ನಾವು ಕಳೆದ ವೀಡಿಯೊದಲ್ಲಿ ರೈಬೋಸೋಮ್ಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಇವುಗಳು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುವ ಕೆಲಸವನ್ನು ನಿಜವಾಗಿ ಮಾಡುವ ಯಂತ್ರೋಪಕರಣಗಳಾಗಿವೆ ಎಂದು ನಾನು ನಿಮಗೆ ಹೇಳಿದೆ ಆದ್ದರಿಂದ ನೀವು ಕಂಡುಕೊಳ್ಳುವ ಸಂಗತಿಯೆಂದರೆ ಈ ಪ್ರೋಟೀನ್ ಸಂಶ್ಲೇಷಣೆ ಯಂತ್ರವು ವಾಸ್ತವವಾಗಿ ನ್ಯೂಕ್ಲಿಯೊಲಸ್ ಅಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಜೋಡಿಸಲ್ಪಡುತ್ತದೆ ಆದ್ದರಿಂದ ಪ್ರೊಕಾರ್ಯೋಟ್ ಮತ್ತು ಯೂಕ್ಯಾರಿಯೋಟ್ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ DNA ಹೆಚ್ಚು ಸಾಂದ್ರವಾಗಿರುತ್ತದೆ ಮತ್ತು ಅದು ಹೆಚ್ಚು ಸಾಂದ್ರವಾಗಿರುತ್ತದೆ ಏಕೆಂದರೆ ಇಲ್ಲಿ ಹ್ಯಾಪ್ಲಾಯ್ಡ್ನಲ್ಲಿರುವ ಪ್ರೊಕಾರ್ಯೋಟ್ಗಳಂತಲ್ಲದೆ ನೀವು ಪೋಷಕರು ತಂದೆ ಮತ್ತು ಎರಡೂ ಗುಂಪಿನಿಂದ ಜೀನ್ಗಳನ್ನು ಪಡೆಯುತ್ತೀರಿ ತಾಯಿಯಾಗಿ ಆದ್ದರಿಂದ ನೀವು ಎಲ್ಲಾ ಯೂಕ್ಯಾರಿಯೋಟ್ಗಳು ಪ್ರತಿ ಜೀನ್ಗೆ ಡಿಪ್ಲಾಯ್ಡ್ ಎಂದು ನೀವು ಕಂಡುಕೊಂಡಿದ್ದೀರಿ 2 ಪ್ರತಿಗಳು ಒಂದು ತಂದೆಯಿಂದ ಮತ್ತು ಇನ್ನೊಂದು ತಾಯಿಯಿಂದ ಬರುತ್ತವೆ ಆದ್ದರಿಂದ ಇದು ಪ್ರೊಕಾರ್ಯೋಟ್ಗಳು ಮತ್ತು ಯುಕ್ಯಾರಿಯೋಟ್ಗಳ ನಡುವಿನ ಜೆನೆಟಿಕ್ ಮೆಟೀರಿಯಲ್ ಜೋಡಣೆಯ ನಡುವಿನ ಮೂಲಭೂತ ವ್ಯತ್ಯಾಸವಾಗಿದೆ ಈಗ ನಾವು ಯುಕಾರ್ಯೋಟಿಕ್ ಕೋಶದಲ್ಲಿ ಇರುವ ಮತ್ತೊಂದು ಪ್ರಮುಖ ಆರ್ಗಾನ್ಯಿಲ್ಗೆ ಬರೋಣ ಮತ್ತು ಅದು ಮೈಟೊಕಾಂಡ್ರಿಯಾ ಈಗ ಮೈಟೊಕಾಂಡ್ರಿಯಾ ಅನ್ನು ಜೀವಕೋಶದ ಪವರ್ ಹೌಸ್ ಎಂದೂ ಕರೆಯುತ್ತಾರೆ ಏಕೆಂದರೆ ನಾನು ಮೊದಲೇ ಹೇಳಿದಂತೆ ನೀವು ಯಾವುದೇ ಜೀವನ ಚಟುವಟಿಕೆಯನ್ನು ಮಾಡಲು ಬಯಸಿದಾಗ ಜೀವನ ಚಟುವಟಿಕೆಗೆ ಶಕ್ತಿಯ ಅಗತ್ಯವಿರುತ್ತದೆ ಮತ್ತು ಶಕ್ತಿಯ ಉತ್ಪಾದನೆ ಮತ್ತು ಶಕ್ತಿ ಅಥವಾ ಕರೆನ್ಸಿಯ ಸಂದರ್ಭದಲ್ಲಿ ಜೀವಂತ ಜಗತ್ತು ATP ಎಂಬ ಈ ಅಣುವಾಗಿದೆ ಈಗ ಈ ಶಕ್ತಿಯ ಕರೆನ್ಸಿ ಅನ್ನು ನಿರಂತರವಾಗಿ ಸಂಶ್ಲೇಷಿಸಬೇಕು ಮತ್ತು ಇತರ ಪ್ರಕ್ರಿಯೆಗಳು ಸಂಭವಿಸಲು ಜೀವಕೋಶದ ಉಳಿದ ಭಾಗಕ್ಕೆ ಸರಬರಾಜು ಮಾಡಬೇಕು ಆದ್ದರಿಂದ ಇದು ನಿಜವಾಗಿ ಸಂಭವಿಸುತ್ತದೆ ಶಕ್ತಿಯ ಉತ್ಪಾದನೆಯ ಈ ಪ್ರಕ್ರಿಯೆಯು ಮೈಟೊಕಾಂಡ್ರಿಯಾಅಲ್ಲಿ ಸಂಭವಿಸುತ್ತದೆ ಮತ್ತು ಇದು ಮತ್ತೊಮ್ಮೆ ವಿಶೇಷವಾದ ಆರ್ಗನೆಲ್ ಆಗಿದೆ ಇದು ಮತ್ತೆ ಡಬಲ್ ಮೆಂಬರೇನ್ ಆರ್ಗನೆಲ್ ಆಗಿದೆ ಇದು ಹೊರ ಮೆಂಬರೇನ್ ಒಳ ಮೆಂಬರೇನ್ ಅನ್ನು ಹೊಂದಿದೆ ಮತ್ತು ನೀವು ಮೊದಲ ಬಾರಿಗೆ ಕುತೂಹಲಕಾರಿಯಾಗಿ ಗಮನಿಸುವುದು ಒಳ ಮೆಂಬರೇನ್ದ ಅನೇಕ ಮಡಿಕೆಗಳನ್ನು ಹೊಂದಿದೆ ಮತ್ತು ಅದು ಯಾವುದೇ ಉದ್ದೇಶವಿಲ್ಲದೆ ಅಲ್ಲ ಈ ಮಡಿಸುವಿಕೆಗೆ ಕಾರಣವಿದೆ ಮತ್ತು ನಾನು ಅದಕ್ಕೆ ಹಿಂತಿರುಗುತ್ತೇನೆ ಹೊರಗಿನ ಮೆಂಬರೇನ್ಗಿಂತ ಭಿನ್ನವಾಗಿ ಒಳಗಿನ ಮೆಂಬರೇನ್ ಹೆಚ್ಚು ಆಕ್ರಮಣಗಳನ್ನು ಹೊಂದಿದೆ ಮತ್ತು ಇದು F0 F1 ಕಣಗಳು ಎಂದು ಕರೆಯಲ್ಪಡುವ ಕಣಗಳ ಗುಂಪನ್ನು ಹೊಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇದು ಈ ಕಣ ಅಥವಾ F0 F1 ಇದು ಎಟಿಪಿ ಸಿಂಥೆಸೈಸಿಂಗ್ ಎನ್ಝೈಮ್ ಹೊರತುಪಡಿಸಿ ಬೇರೇನೂ ಅಲ್ಲ ಇದನ್ನು ಎಟಿಪಿ ಸಿಂಥೇಸ್ ಎಂದೂ ಕರೆಯುತ್ತಾರೆ ಮತ್ತು ನೀವು ಒಳಗಿನ ಪೊರೆಯ ಅತಿಕ್ರಮಣವನ್ನು ಹೊಂದಿರುವಾಗ ಮತ್ತು ಈ ಆಂತರಿಕ ಮೆಂಬರೇನ್ ಪ್ರತಿಯೊಂದು ಮೂಲೆ ಮತ್ತು ಮೂಲೆಯು ಈ ಕಣದಿಂದ ಆವೃತವಾದಾಗ ಅದು ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತದೆ ಮತ್ತು ಈ ಎಟಿಪಿ ಸಿಂಥೇಸ್ ಕೆಲಸ ಮಾಡಲು ಸಾಕಷ್ಟು ಸ್ಥಾನವನ್ನು ಒದಗಿಸುತ್ತದೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾನು ಯಂತ್ರೋಪಕರಣಗಳಿಗೆ ಪ್ರವೇಶಿಸುವುದಿಲ್ಲ ನೀವು ಆಸಕ್ತಿ ಹೊಂದಿದ್ದರೆ ನೀವು ಯಾವಾಗಲೂ ಮೈಟೊಕಾಂಡ್ರಿಯದ ಉಸಿರಾಟದ ವಿಷಯಗಳನ್ನು ನೋಡಬಹುದು ಈ ಎಟಿಪಿ ಸಿಂಥೇಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ ಆದರೆ ನಾನು ಒಂದು ವಿಷಯವನ್ನು ಒತ್ತಾಯಿಸುತ್ತೇನೆ ಮೈಟೊಕಾಂಡ್ರಿಯದ ಹೊರ ಮೆಂಬರೇನ್ಗೆ ಹೋಲಿಸಿದರೆ ಒಳಗಿನ ಮೆಂಬರೇನ್ ಹೆಚ್ಚು ಅಗ್ರಾಹ್ಯವಾಗಿದೆ ಮತ್ತು ಈ 2 ಮೆಂಬರೇನ್ಗಳ ನಡುವೆ ಇರುವ ಜಾಗವು ಎಟಿಪಿ ಸಿಂಥೇಸ್ ಅಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಈ ಜಾಗವನ್ನು ಇಂಟರ್ ಮೆಂಬರೇನ್ ಸ್ಪೇಸ್ ಎಂದು ಕರೆಯಲಾಗುತ್ತದೆ ಮೈಟೊಕಾಂಡ್ರಿಯಾ ಅಲ್ಲಿನ ಸೈಟೋಪ್ಲಾಸಂನಂತಹ ಮೈಟೊಕಾಂಡ್ರಿಯದ ಒಳಭಾಗವು ಬಹಳಷ್ಟು ರೈಬೋಸೋಮ್ಗಳನ್ನು ಹೊಂದಿರುವ ದ್ರವದ ವ್ಯವಸ್ಥೆಯನ್ನು ಹೊಂದಿದೆ ಅದು ತನ್ನದೇ ಆದ DNA ಅನ್ನು ಹೊಂದಿದೆ ಆದ್ದರಿಂದ ಮೈಟೊಕಾಂಡ್ರಿಯಾವು ತನ್ನದೇ ಆದ DNA ಅನ್ನು ಹೊಂದಿರುತ್ತದೆ ಮತ್ತು ಅದು ತನ್ನದೇ ಆದ ಪ್ರೊಟೀನ್ ಸಂಶ್ಲೇಷಣೆ ಯಂತ್ರವನ್ನು ಹೊಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇದು ಮೈಟೊಕಾಂಡ್ರಿಯಾದ ವಿಭಾಗದಲ್ಲಿ ಪ್ರಸ್ತುತ ಅಥವಾ ಅಮಾನತುಗೊಳಿಸಲಾಗಿದೆ ಇದನ್ನು ಮ್ಯಾಟ್ರಿಕ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೈಟೊಕಾಂಡ್ರಿಯಾ ಅದರ ಏಕೈಕ ಉದ್ದೇಶ ATP ಶಕ್ತಿಯ ಉತ್ಪಾದನೆಯಾಗಿದೆ ಮತ್ತು ಇದು ತನ್ನದೇ ಆದ DNA ಅನ್ನು ಹೊಂದಿರುವ ಕಾರಣ ಇದು ತುಂಬಾ ಆಸಕ್ತಿದಾಯಕ ರಚನೆಯನ್ನು ಹೊಂದಿದೆ ಅದು ತನ್ನದೇ ಆದ ರೈಬೋಸೋಮ್ಗಳನ್ನು ಸಹ ಹೊಂದಿದೆ ಮತ್ತು ನಾವು ಯುಕ್ಯಾರಿಯೋಟ್ಗಳ ಮೂಲದ ಬಗ್ಗೆ ಮಾತನಾಡುವಾಗ ನಾನು ಮತ್ತೆ ಇದಕ್ಕೆ ಹಿಂತಿರುಗುತ್ತೇನೆ ನಂತರ ನಾವು ಜೀವಕೋಶಗಳ ಇತರ ಭಾಗಗಳನ್ನು ನೋಡುತ್ತೇವೆ ಆದ್ದರಿಂದ ಇದು ಈ ಸ್ಲೈಡ್ ಅಲ್ಲಿರುವ ಕೋಶದ ಒಳಭಾಗವಾಗಿದೆ ಮತ್ತು ನೀವು ಇಲ್ಲಿ ನೋಡಬಹುದಾದದ್ದು ಏನೆಂದರೆ ಇದು ನ್ಯೂಕ್ಲಿಯಸ್ ಆಗಿದ್ದರೆ ಪರಮಾಣು ಗಡಿಯಿಂದ ಹೊರಕ್ಕೆ ಚಲಿಸುವ ಮೆಂಬರೇನ್ಗಳ ಸಂಪೂರ್ಣ ಚಾನಲ್ ಪ್ಲಾಸ್ಮಾದವರೆಗೆ ವಿಸ್ತರಿಸಿರುವುದನ್ನು ನೀವು ನೋಡುತ್ತೀರಿ ಮೆಂಬರೇನ್ ಆದ್ದರಿಂದ ಪ್ಲಾಸ್ಮಾ ಮೆಂಬರೇನ್ ಇಲ್ಲಿ ಎಲ್ಲೋ ಇರುತ್ತದೆ ಮತ್ತು ಈ ಮೆಂಬರೇನ್ಗಳ ಈ ಸಂಪೂರ್ಣ ಮೆಶ್ವರ್ಕ್ ಅನ್ನು ಎಂಡೋ ಮೆಂಬರೇನ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಉಪವಿಭಾಗಗಳನ್ನು ಒಳಗೊಂಡಿದೆ ಇದು ಪರಮಾಣು ಹೊದಿಕೆಯ ಪಕ್ಕದಲ್ಲಿಯೇ ಇದೆ 2 ರೀತಿಯ ಮೆಂಬರೇನ್ ಬ್ಯಾಗ್ಗಳು ಬ್ಯಾಗ್ಗಳ ಗುಂಪನ್ನು ಹೊದಿಸಲಾಗುತ್ತದೆ ರೈಬೋಸೋಮ್ಗಳೊಂದಿಗೆ ಅವುಗಳ ಹೊರ ಮೇಲ್ಮೈ ರೈಬೋಸೋಮ್ಗಳನ್ನು ಹೊಂದಿರದ ಬ್ಯಾಗ್ಗಳ ಮತ್ತೊಂದು ಸೆಟ್ ಅನ್ನು ಹೊಂದಿದೆ ಮತ್ತು ಗಮನಿಸಿದರೆ ಈ ಬ್ಯಾಗ್ಗಳ ಸೆಟ್ ಅಥವಾ ಚಾನಲ್ಗಳ ಈ ನೆಟ್ವರ್ಕ್ ಅನ್ನು ನೀವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂದು ಕರೆಯುತ್ತೀರಿ ಮತ್ತು ಪ್ರೋಟೀನ್ ಸಂಸ್ಕರಣೆ ಅಲ್ಲಿ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಆದ್ದರಿಂದ ನಾವು DNA ಓದುವ ಮತ್ತು ಅನುವಾದಿಸಲಾದ DNA ಅನ್ನು RNA ಗೆ ಪರಿವರ್ತಿಸುವ ಕೇಂದ್ರ ವಿಷಯದ ಬಗ್ಗೆ ಮಾತನಾಡಿದ್ದೇವೆ ಅಲ್ಲಿ DNA ಯಿಂದ ಮಾಹಿತಿಯನ್ನು ಡಿಕೋಡ್ ಮಾಡಿ ಮತ್ತು ಡಿಕೋಡ್ ಮಾಡಿದ ನಂತರ ಅದನ್ನು ರವಾನಿಸುತ್ತದೆ ಮತ್ತು ಅದನ್ನು ನಾವು ಪ್ರೋಟೀನ್ ಎಂದು ಕರೆಯುವ ಪ್ರೋಡ್ಯಾಕ್ಟ್ ಆಗಿ ಅನುವಾದಿಸುತ್ತದೆ ಈಗ ಪ್ರೋಟೀನ್ಗಳನ್ನು ಸಂಶ್ಲೇಷಿಸಿದ ನಂತರ ಪ್ರೋಟೀನ್ಗಳನ್ನು ಮತ್ತಷ್ಟು ಮಾರ್ಪಡಿಸಬಹುದು ಮತ್ತು ಅವುಗಳನ್ನು ಟ್ಯಾಗ್ ಮಾಡಬಹುದು ಉದಾಹರಣೆಗೆ ಇಲ್ಲಿ ಸಂಶ್ಲೇಷಿಸಲ್ಪಟ್ಟ ಪ್ರೋಟೀನ್ ಅನ್ನು ಸೆಕ್ರಿಟೆಡ್ ಮಾಡುವ ಅಗತ್ಯವಿದೆ ಅಥವಾ ಪ್ರೋಟೀನ್ ಅನ್ನು ಮೈಟೊಕಾಂಡ್ರಿಯಾಕ್ಕೆ ಹಾಕಬೇಕು ಎಂದು ಜೀವಕೋಶವು ಹೇಗೆ ತಿಳಿಯುತ್ತದೆ ಆದ್ದರಿಂದ ಟ್ಯಾಗಿಂಗ್ ಪ್ರಕ್ರಿಯೆ ಪೋಸ್ಟಲ್ ಟ್ಯಾಗಿಂಗ್ ಈ ಆರ್ಗಾನ್ಯಿಲ್ಗಳಲ್ಲಿ ನಡೆಯುತ್ತದೆ ಆದ್ದರಿಂದ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಭಾಗಶಃ ಸಂಭವಿಸುತ್ತದೆ ಮತ್ತು ನಂತರ ಉತ್ತಮ ಸಂಸ್ಕರಣೆಯು ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ನಡೆಯುತ್ತದೆ ಈ 2 ಆರ್ಗಾನ್ಯಿಲ್ಗಳಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಗಾಲ್ಗಿ ಅಲ್ಲಿ ಸಂಸ್ಕರಣೆ ನಡೆಯುವುದು ಮಾತ್ರವಲ್ಲ ಗಾಲ್ಗಿಯ ಟರ್ಮಿನಲ್ ತುದಿಯಲ್ಲಿ ನೀವು ಒಮ್ಮೆ ಪ್ರೊಡಕ್ಟ್ ಅನ್ನು ಗಮನಿಸಲು ಪ್ರಾರಂಭಿಸುತ್ತೀರಿ ಅದನ್ನು ನಾವು ಕರೆಯುವ ಕಾರ್ಗೋ ಸಂಶ್ಲೇಷಿತವಾಗಿದೆ ಎಂದು ಹೇಳೋಣ ಈ ಸಂದರ್ಭದಲ್ಲಿ ಸರಕು ಪ್ರೋಟೀನ್ ಮತ್ತು ಸಂಸ್ಕರಿಸಿದ ಪ್ರೊಟೀನ್ ಹೊರತುಪಡಿಸಿ ಬೇರೇನೂ ಅಲ್ಲ ಪ್ರೋಟೀನ್ ಅನ್ನು ಸಂಶ್ಲೇಷಿಸಿದ ನಂತರ ಸಂಸ್ಕರಿಸಿದ ನಂತರ ಅದು ಒಂದು ರೀತಿಯ ಪ್ಯಾಕೇಜ್ ಆಗಲು ಪ್ರಾರಂಭಿಸುತ್ತದೆ ಇದು ಬಹುತೇಕ ಅಸೆಂಬ್ಲಿ ಲೈನ್ ಅಂತೆಯೇ ಇರುತ್ತದೆ ಅಲ್ಲಿ ವಸ್ತುಗಳನ್ನು ಪ್ಯಾಕ್ ಮಾಡಲಾಗುತ್ತದೆ ಮತ್ತು ನಂತರ ಅವುಗಳನ್ನು ವಿಂಗಡಿಸಿ ಮತ್ತು ಆಯಾ ಸ್ಥಳಗಳಿಗೆ ಕಳುಹಿಸಬೇಕಾಗುತ್ತದೆ ಆ ರೀತಿಯ ಪ್ರೋಟೀನ್ಗಳನ್ನು ವಿಂಗಡಿಸುವುದು ಮತ್ತು ಪ್ರೋಟೀನ್ಗಳನ್ನು ಜೀವಕೋಶದೊಳಗೆ ಆಯಾ ಸ್ಥಳಗಳಿಗೆ ಕಳುಹಿಸುವುದು ಅದು ಪ್ಲಾಸ್ಮಾ ಮೆಂಬರೇನ್ ಆಗಿರಬಹುದು ಮೈಟೊಕಾಂಡ್ರಿಯಾ ಆಗಿರಬಹುದು ಅದು ಇತರ ಯಾವುದೇ ಆಗಿಗಿರಬಹುದು ಇದು ಗಾಲ್ಗಿ ಸಂಕೀರ್ಣದಲ್ಲಿ ಸಂಭವಿಸುತ್ತದೆ ಏಕೆಂದರೆ ಟರ್ಮಿನಲ್ ತುದಿಗಳಿಂದ ಗಾಲ್ಗಿ ಕಾಂಪ್ಲೆಕ್ಸ್ ಕಾರ್ಗೋಗಳನ್ನು ಸಣ್ಣ ರಚನೆಗಳಾಗಿ ಪ್ಯಾಕ್ ಮಾಡಲಾಗುತ್ತದೆ ಇದನ್ನು ನೀವು ವೇಸಿಕಲ್ಗಳು ಎಂದು ಕರೆಯುತ್ತೀರಿ ಮತ್ತು ಈ ವೇಸಿಕಲ್ಗಳು ದೋಣಿಗಳಂತಿದ್ದು ಅದು ನಂತರ ಕೋಶದ ವಿವಿಧ ಭಾಗಗಳಿಗೆ ಕಾರ್ಗೋ ಗಳನ್ನು ಸಾಗಿಸುತ್ತದೆ ಆದ್ದರಿಂದ ನಾನು ಎಂಡೋ ಮೆಂಬರೇನ್ ಸಿಸ್ಟಮ್ ಅನ್ನು ಜೀವಕೋಶದ ಆ ಭಾಗವಾಗಿ ಸಂಕ್ಷಿಪ್ತಗೊಳಿಸಬಹುದು ಇದು ಪ್ರೋಟೀನ್ಗಳನ್ನು ಸಂಶ್ಲೇಷಿಸಲು ಮತ್ತು ಸಂಸ್ಕರಿಸಲು ಗುಣಮಟ್ಟದ ನಿಯಂತ್ರಣವನ್ನು ಪರಿಶೀಲಿಸಲು ಅಸೆಂಬ್ಲಿ ಲೈನ್ ಅನ್ನು ಮಾತ್ರವಲ್ಲದೆ ಪೋಸ್ಟಲ್ ಅಥವಾ ಪೋಸ್ಟಲ್ ಸೆಕ್ಷನ್ ಕೂಡ ಆಗಿದೆ ಅಲ್ಲಿ ವಿಳಾಸಗಳಿವೆ ಪ್ರೋಟೀನ್ಗಳನ್ನು ಗುರುತಿಸಿದ ನಂತರ ಪ್ರೋಟೀನ್ಗಳ ಮೇಲೆ ಗುರುತಿಸಲಾಗಿದೆ ಅದು ಪ್ರೋಟೀನ್ಗಳನ್ನು ವಿಂಗಡಿಸಲು ಕೊನೆಗೊಳ್ಳುತ್ತದೆ ಮತ್ತು ಇದು ಡೆಲಿವರಿ ಸಿಸ್ಟಮ್ ಮತ್ತು ಇದರ ಪರಿಣಾಮವಾಗಿ ನೀವು ಕಂಡುಕೊಳ್ಳುವ ಎಲ್ಲಾ ಮಾರ್ಗವೆಂದರೆ ಪರಮಾಣು ಹೊದಿಕೆಯಿಂದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಗಾಲ್ಗಿ ಸಂಕೀರ್ಣದಿಂದ ವೇಸಿಕಲ್ವರೆಗೆ ನಿರಂತರತೆ ಮತ್ತು ನಿರಂತರತೆ ಮತ್ತು ಕೋಶದ ಎಲ್ಲಾ ವಿಭಿನ್ನ ದಿಕ್ಕುಗಳಿಗೆ ವಸ್ತುಗಳ ಹರಿವು ಸಂಭವಿಸುತ್ತದೆ ಅದು ಎಂಡೋ ಮೆಂಬರೇನ್ ಸಿಸ್ಟಮ್ನ ಪ್ರಾಮುಖ್ಯತೆಯಾಗಿದೆ ನಂತರ ನೀವು ಪ್ರಾಣಿಗಳಿಗಿಂತ ಭಿನ್ನವಾಗಿ ಈ ಗಮನಾರ್ಹ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸಿದ ಸಸ್ಯಗಳ ಬಗ್ಗೆ ಮಾತನಾಡಿದರೆ ಮತ್ತು ಸೌರ ಶಕ್ತಿಯನ್ನು ನೀವು ರಾಸಾಯನಿಕ ಶಕ್ತಿ ಎಂದು ಕರೆಯುವ ಗ್ಲೂಕೋಸ್ ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೆ ನೀವು ಕ್ಲೋರೊಪ್ಲಾಸ್ಟ್ ಎಂದು ಕರೆಯಲ್ಪಡುವ ಹೆಚ್ಚುವರಿ ಜೀವಕೋಶದ ಆರ್ಗಾನ್ಯಿಲ್ ಅನ್ನು ಹೊಂದಿದ್ದೀರಿ ಮೈಟೊಕಾಂಡ್ರಿಯಾಕ್ಕೆ ಹೋಲುವ ಕ್ಲೋರೊಪ್ಲಾಸ್ಟ್ 2 ಮೆಂಬ್ರೇನ್ಗಳನ್ನು ಹೊಂದಿದೆ ಹೊರ ಮೆಂಬ್ರೇನ್ ಒಳ ಮೆಂಬ್ರೇನ್ ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದೆ ಮತ್ತು ಈ ಕ್ಲೋರೊಪ್ಲಾಸ್ಟ್ ಗ್ರ್ಯಾನಮ್ ಎಂದು ಕರೆಯಲ್ಪಡುವ ನಾಣ್ಯಗಳ ರಚನೆಗಳಂತಹ ಈ ವ್ಯವಸ್ಥೆಯನ್ನು ಹೊಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಪ್ರತಿಯೊಂದು ನಾಣ್ಯವನ್ನು ನೀವು 1 ರೂಪಾಯಿ ನಾಣ್ಯ ಎಂದು ಹೇಳೋಣ ಮತ್ತು ನೀವು ಅವುಗಳನ್ನು ಒಂದರ ಮೇಲೊಂದರಂತೆ ಇರಿಸಲು ಪ್ರಾರಂಭಿಸಿ ಪ್ರತಿಯೊಂದು ನಾಣ್ಯವನ್ನು ಥೈಲಾಕೋಯ್ಡ್ ಎಂದು ಕರೆಯಲಾಗುತ್ತದೆ ಮತ್ತು ನಂತರ ಥೈಲಾಕೋಯ್ಡ್ನ ಸಂಪೂರ್ಣ ಸ್ಟಾಕ್ ಅನ್ನು ಗ್ರ್ಯಾನಮ್ ಎಂದು ಕರೆಯಲಾಗುತ್ತದೆ ಹಾಗಾದರೆ ಈ ಥೈಲಾಕೋಯ್ಡ್ನ ಉದ್ದೇಶವೇನು ಈಗ ಇವುಗಳು ಬೆಳಕಿನ ಕೊಯ್ಲು ಸಂಕೀರ್ಣವನ್ನು ಹೊಂದಿರುವ ಮೆಂಬರೇನ್ಗಳಂತಹ ಡಿಸ್ಕ್ಗಳಾಗಿವೆ ಅಥವಾ ಈ ಪ್ರತಿಯೊಂದು ಡಿಸ್ಕ್ಗಳು ಈ ಆಂಟೆನಾಗಳನ್ನು ಹೊಂದಿದ್ದು ಅವು ಸೂರ್ಯನ ಬೆಳಕನ್ನು ಸೆರೆಹಿಡಿಯಲು ಸೂಕ್ತವಾಗಿ ಆಧಾರಿತವಾಗಿವೆ ಎಂದು ಹೇಳೋಣ ಈಗ ಅದು ಸೌಂದರ್ಯವಾಗಿದೆ ಇಲ್ಲಿ ನೀವು ಕೇವಲ ಮೆಂಬ್ರೇನ್ಗಳು ಚಪ್ಪಟೆಯಾಗಿರುವುದು ಮತ್ತು ಈ ಎಲ್ಲಾ ಆಂಟೆನಾಗಳೊಂದಿಗೆ ಅಣುಗಳಂತಹ ವರ್ಣದ್ರವ್ಯಗಳ ಗುಂಪನ್ನು ಹೊಂದಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಸಸ್ಯಗಳು ಹಸಿರು ಬಣ್ಣವನ್ನು ಹೊಂದಿರುವ ಅತ್ಯಂತ ಸಾಮಾನ್ಯವಾದವು ಕ್ಲೋರೊಫಿಲ್ ಆಗಿದೆ ಆದ್ದರಿಂದ ಈ ಎಲ್ಲಾ ಕ್ಲೋರೊಫಿಲ್ ಅಣುಗಳು ಆಂಟೆನಾಗಳು ಥೈಲಾಕೋಯ್ಡ್ ಎಂದು ಕರೆಯಲ್ಪಡುವ ಈ ಚಪ್ಪಟೆಯಾದ ಡಿಸ್ಕ್ಗಳಲ್ಲಿ ಬೆಳಕಿನ ಕೊಯ್ಲು ಆಂಟೆನಾಗಳಂತೆ ಸುಂದರವಾಗಿ ಜೋಡಿಸುತ್ತವೆ ಮತ್ತು ಹೆಚ್ಚು ಹೆಚ್ಚು ಕೊಯ್ಲು ಸಾಮರ್ಥ್ಯವನ್ನು ಹೊಂದಿಸಲು ಥೈಲಾಕೋಯ್ಡ್ ಮೆಂಬ್ರೇನ್ಗಳು ರಾಶಿಯಲ್ಲಿವೆ ಮತ್ತು ಇಲ್ಲಿ ನೀವು ಈ ಆರ್ಗಾನ್ಯಿಲ್ ಅಲ್ಲಿ ಸೂರ್ಯನ ಬೆಳಕನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುವುದನ್ನು ನೋಡಲು ಪ್ರಾರಂಭಿಸುತ್ತೀರಿ ಆದ್ದರಿಂದ ಇದು ಕ್ಲೋರೊಪ್ಲಾಸ್ಟ್ ಮತ್ತು ಕ್ಲೋರೊಪ್ಲಾಸ್ಟ್ ಅಲ್ಲಿ ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿದೆ ಎಂದು ನೀವು ಮತ್ತೆ ಕಂಡುಕೊಳ್ಳುತ್ತೀರಿ ಆದ್ದರಿಂದ ನಾವು ಪ್ರಾಣಿ ಕೋಶವನ್ನು ನೋಡೋಣ ಮತ್ತು ಅದು ಏನು ಒಳಗೊಂಡಿದೆ ಎಂಬುದನ್ನು ನೋಡೋಣ ಮತ್ತು ಈ ಅಭ್ಯಾಸದಲ್ಲಿ ನೀವು ಕೇಂದ್ರದ ಬಹುಪಾಲು ಭಾಗವನ್ನು ಇಲ್ಲಿ ನೋಡಬಹುದು ನೀವು ನ್ಯೂಕ್ಲಿಯೊಲಸ್ ಎಂದು ಕರೆಯುತ್ತೀರಿ ಈ ಸಂಪೂರ್ಣ ರಚನೆಯನ್ನು ನೀವು ನ್ಯೂಕ್ಲಿಯಸ್ ಎಂದು ಕರೆಯುತ್ತೀರಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಗಾಲ್ಗಿ ಸಂಕೀರ್ಣವನ್ನು ಒಳಗೊಂಡಿರುವ ಎಂಡೋ ಮೆಂಬರೇನ್ ಸಿಸ್ಟಮ್ಗೆ ನ್ಯೂಕ್ಲಿಯಸ್ ವಿಸ್ತರಿಸುತ್ತಲೇ ಇರುತ್ತದೆ ಮತ್ತು ಜೀವಕೋಶಗಳ ಪ್ರೋಟೀನ್ಗಳು ಮತ್ತು ಇತರ ಘಟಕಗಳ ವಿಂಗಡಣೆ ಸಂಸ್ಕರಣೆ ಪ್ಯಾಕೇಜಿಂಗ್ ಮತ್ತು ವಿತರಣೆಯು ಈ ಚಾನಲ್ಗಳ ನೆಟ್ವರ್ಕ್ಗಳಲ್ಲಿ ಸಂಭವಿಸುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಗಾಲ್ಗಿ ಸಂಕೀರ್ಣವು ಅದರ ವಿಷಯವನ್ನು ಪ್ಯಾಕೇಜಿಂಗ್ ಮಾಡುವುದನ್ನು ಕೊನೆಗೊಳಿಸುತ್ತದೆ ವಿಷಯವು ಹೊರಗೆ ಅಥವಾ ಮೈಟೊಕಾಂಡ್ರಿಯಾಕ್ಕೆ ತಲುಪಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದ ಇದು ಮೈಟೊಕಾಂಡ್ರಿಯಾ ಅಗತ್ಯವಿದ್ದಲ್ಲಿ ಮೈಟೊಕಾಂಡ್ರಿಯಾಕ್ಕೆ ಮತ್ತು ಅಥವಾ ಹೊರಗೆ ತಲುಪಿಸಲು ಪ್ರಾರಂಭಿಸುತ್ತದೆ ಮತ್ತು ಈ ರಚನೆಗಳನ್ನು ನೀವು ವೇಸಿಕಲ್ಗಳು ಎಂದು ಕರೆಯುತ್ತೀರಿ ಜೀವಕೋಶದ ಸಂಪೂರ್ಣ ಘಟಕವು ನಂತರ ಹೊರಗಿನ ಮೆಂಬರೇನ್ನಿಂದ ಸುತ್ತುವರಿಯಲ್ಪಟ್ಟಿದೆ ಇದನ್ನು ನೀವು ಪ್ಲಾಸ್ಮಾ ಮೆಂಬರೇನ್ ಎಂದು ಕರೆಯುತ್ತೀರಿ ಮತ್ತು ಇಡೀ ಕೋಶವು ಆಕಾರದಲ್ಲಿ ಹಿಡಿದಿರುತ್ತದೆ ಏಕೆಂದರೆ ಇದು ಸೈಟೋಸ್ಕೆಲಿಟನ್ ಆಗಿರುವ ಈ ಫೈಬರ್ ಅನ್ನು ಒಳಗೊಂಡಿರುತ್ತದೆ ಸೈಟೋಸ್ಕೆಲಿಟನ್ನ ಭಾಗವಾಗಿರುವ ಮೈಕ್ರೊಟ್ಯೂಬುಲ್ಗಳು ಮತ್ತು ನಿರ್ದಿಷ್ಟವಾಗಿ ಒಂದು ಪೋಲಾರ್ ತುದಿಯಲ್ಲಿರುವ ಪ್ರಾಣಿ ಕೋಶಗಳಲ್ಲಿ ನೀವು ಸಿಲಿಂಡರಾಕಾರದ ವಸ್ತುಗಳನ್ನು ಸಹ ಕಾಣಬಹುದು ಇವುಗಳನ್ನು ಸೆಂಟ್ರಿಯೋಲ್ಸ್ ಎಂದು ಕರೆಯಲ್ಪಡುವ ರಚನೆಗಳಂತಹ ಈ ಮೈಕ್ರೊಟ್ಯೂಬ್ಯೂಲ್ನ ಜೋಡಿಯನ್ನು ನೀವು ಕಾಣಬಹುದು ಇವೆಲ್ಲದರ ಜೊತೆಗೆ ಪ್ರಾಣಿಗಳ ಜೀವಕೋಶಗಳು ಲೈಸೋಸೋಮ್ಗಳು ಎಂದು ಕರೆಯಲ್ಪಡುವ ಕೆಲವು ವಿಶೇಷ ಆರ್ಗಾನ್ಯಿಲ್ಗಳನ್ನು ಸಹ ನೀವು ಕಂಡುಕೊಳ್ಳುತ್ತೀರಿ ಈಗ ಇವುಗಳು ಯಾವುವು ಇವರು ಗಾರ್ಬೇಜ್ ಕಲೆಕ್ಟರ್ ಮಾಡುವವರಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಜೀವಕೋಶವು ತುಂಬಾ ಕಾರ್ಯವನ್ನು ಮಾಡುತ್ತಿದ್ದರೆ ನಿಸ್ಸಂಶಯವಾಗಿ ಅದು ಬಹಳಷ್ಟು ತ್ಯಾಜ್ಯ ವಸ್ತುಗಳನ್ನು ಉತ್ಪಾದಿಸುತ್ತದೆ ಮತ್ತು ಅದನ್ನು ಸಂಗ್ರಹಿಸಬೇಕು ಮತ್ತು ಸೂಕ್ತವಾಗಿ ಸಂಸ್ಕರಿಸಬೇಕು ಮತ್ತು ತಿರಸ್ಕರಿಸಬೇಕು ಮತ್ತು ಅದು ಲೈಸೋಸೋಮ್ಗಳಲ್ಲಿ ಸಂಭವಿಸುತ್ತದೆ ಪ್ರಾಣಿ ಕೋಶಗಳು ಉದಾಹರಣೆಗೆ ವೀರ್ಯವು ಅದರ ಪ್ರೊಪೆಲ್ಲರ್ನ ಸಹಾಯದಿಂದ ಮತ್ತಷ್ಟು ಚಲಿಸುತ್ತದೆ ಅದು ಫ್ಲ್ಯಾಜೆಲ್ಲಾ ಹೊರತುಪಡಿಸಿ ಬೇರೇನೂ ಅಲ್ಲ ಈ ಫ್ಲ್ಯಾಜೆಲ್ಲಾ ಪ್ಲಾಸ್ಮಾ ಮೆಂಬರೇನ್ನಿಂದ ವಿಸ್ತರಿಸುತ್ತದೆ ಮತ್ತು ಆಂತರಿಕವಾಗಿ ಇದು ಮೈಕ್ರೊಟ್ಯೂಬ್ಯೂಲ್ಗಳಿಂದ ಮಾಡಲ್ಪಟ್ಟ ಮೋಟಾರ್ಗಳನ್ನು ಹೊಂದಿರುತ್ತದೆ ತದನಂತರ ಪ್ಲಾಸ್ಮಾ ಮೆಂಬರೇನ್ ಕೂಡ ಒಳಗೊಂಡಿರುತ್ತದೆ ಕೆಲವು ಜೀವಕೋಶಗಳಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸಲು ಅದು ಮಡಚುತ್ತಲೇ ಇರುತ್ತದೆ ಇವುಗಳನ್ನು ವಿಲ್ಲಿ ಅಥವಾ ಮೈಕ್ರೋವಿಲ್ಲಿಎಂದು ಕರೆಯಲಾಗುತ್ತದೆ ವಿಶೇಷವಾಗಿ ಇವುಗಳು ಜೀವಕೋಶಗಳಲ್ಲಿ ಕಂಡುಬರುತ್ತವೆ ಉದಾಹರಣೆಗೆ ನಿಮ್ಮ ಕರುಳುವಾಳವನ್ನು ಆವರಿಸಿರುವ ಈ ಮಡಿಕೆಗಳು ಜೀವಕೋಶವನ್ನು ಅನುಮತಿಸಲು ಸಹಾಯ ಮಾಡುತ್ತದೆ ಪೋಷಕಾಂಶಗಳನ್ನು ಹೆಚ್ಚು ಹೆಚ್ಚು ಹೀರಿಕೊಳ್ಳಲು ಹೆಚ್ಚಿನ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಹೇಳೋಣ ಆದ್ದರಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಅಗತ್ಯವಿರುವಾಗ ಇದು ಕರುಳಿನ ಕೋಶಗಳಲ್ಲಿ ಸಂಭವಿಸಬಹುದು ಆದ್ದರಿಂದ ಪ್ರಾಣಿ ಕೋಶವು ಹೇಗೆ ಕಾಣುತ್ತದೆ ಆದ್ದರಿಂದ ಇದು ಸಾಕಷ್ಟು ಸಂಕೀರ್ಣವಾಗಿ ಕಾಣುತ್ತದೆ ಜೀವಕೋಶಗಳ ಈ ಪ್ರತಿಯೊಂದು ಘಟಕಗಳು ಪರಸ್ಪರ ಕ್ರಾಸ್ಸ್ಟಾಕ್ ಅಲ್ಲಿದೆ ಎಂದು ನಾನು ಮತ್ತೊಮ್ಮೆ ಪುನರುಚ್ಚರಿಸಲು ಬಯಸುತ್ತೇನೆ ಅವರು ಪರಸ್ಪರ ಕ್ರಾಸ್ಸ್ಟಾಕ್ ಅಲ್ಲಿದ್ದಾರೆ ಮತ್ತು ಎಲ್ಲಾ ನಿರ್ದಿಷ್ಟ ಸಮಯಗಳಲ್ಲಿ ಕ್ರಿಯಾತ್ಮಕ ಸಂವಹನ ನಡೆಯುತ್ತಿದೆ ಕೋಶವು ಹೊರಗಿನಿಂದ ವಿಷಯಗಳನ್ನು ಗ್ರಹಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯಿಸುತ್ತದೆ ಈಗ ನೀವು ನೋಡುವ ಸಾಮಾನ್ಯ ಲಕ್ಷಣಗಳು ಇವುಗಳಾಗಿವೆ ಮತ್ತು ಈ ಅಂಗಕಗಳನ್ನು ನೀವು ನ್ಯೂಕ್ಲಿಯಸ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಗಿ ಕಾಂಪ್ಲೆಕ್ಸ್ ಮೈಟೊಕಾಂಡ್ರಿಯಾ ಅಂತಹ ಸಸ್ಯ ಕೋಶದಲ್ಲಿ ಮತ್ತೆ ನೋಡುತ್ತೀರಿ ದ್ಯುತಿಸಂಶ್ಲೇಷಕ ಯಂತ್ರಗಳು ನೀವು ಕ್ಲೋರೊಪ್ಲಾಸ್ಟ್ ಅನ್ನು ಕಾಣಬಹುದು ಇದರ ಜೊತೆಗೆ ಸಸ್ಯಗಳಲ್ಲಿ ನೀವು ನೋಡುವ 2 ಹೆಚ್ಚುವರಿ ವೈಶಿಷ್ಟ್ಯಗಳಿವೆ ಸಸ್ಯ ಕೋಶಗಳು ನೆಲವನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಅವುಗಳ ಮೇಲೆ ಯಾವುದೇ ರೀತಿಯ ದಾಳಿಯನ್ನು ಪ್ರತಿರೋಧಿಸುವ ಒಂದು ಮಾರ್ಗವೆಂದರೆ ಪ್ಲಾಸ್ಮಾ ಮೆಂಬರೇನ್ ಹೊರಗೆ ಹೆಚ್ಚುವರಿ ಪದರವನ್ನು ಹೊಂದುವುದು ಸೆಲ್ ವಾಲ್cell wall ಎಂದು ಕರೆಯಲಾಗುತ್ತದೆ ಮತ್ತು ಈ ಕೋಶ ಗೋಡೆಯು ಭೂಮಿಯ ಮೇಲ್ಮೈಯಲ್ಲಿ ಲಭ್ಯವಿರುವ ದೊಡ್ಡ ಪಾಲಿಮರ್ಗಳಲ್ಲಿ ಒಂದಾದ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ ಮತ್ತು ಈ ಸೆಲ್ಯುಲೋಸ್ ನೀವು ಮತ್ತು ನಾನು ದಿನನಿತ್ಯದ ಆಧಾರದ ಮೇಲೆ ಬಳಸುತ್ತಿರುವ ವಿಷಯವಾಗಿದೆ ಏಕೆಂದರೆ ನಮ್ಮ ಎಲ್ಲಾ ಹತ್ತಿ ಬಟ್ಟೆಗಳು ಸೆಲ್ಯುಲೋಸ್ ಫೈಬರ್ಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಪ್ರಾಣಿ ಕೋಶಗಳಂತೆ ಸಸ್ಯ ಕೋಶಗಳು ಮೈಕ್ರೋಫಿಲೆಮೆಂಟ್ಗಳು ಮೈಕ್ರೊಟ್ಯೂಬ್ಯೂಲ್micro tubleಗಳು ಮತ್ತು ಇತರ ಎಲ್ಲಾ ಆರ್ಗಾನ್ಯಿಲ್ಗಳನ್ನು ಸಹ ಹೊಂದಿರುತ್ತವೆ ಜೊತೆಗೆ ಅವು ಕೇಂದ್ರೀಯ ದೊಡ್ಡ ಆರ್ಗಾನ್ಯಿಲ್ ಅನ್ನು ಹೊಂದಿದ್ದು ಅದನ್ನು ನಿರ್ವಾತ ಎಂದು ಕರೆಯಲಾಗುತ್ತದೆ ಈ ಅಂಗವು ಅದರ ಆಂತರಿಕ ವಿಷಯದಲ್ಲಿ ಸಂಪೂರ್ಣ ನೀರನ್ನು ಸಂಗ್ರಹಿಸುವುದನ್ನು ಕೊನೆಗೊಳಿಸುತ್ತದೆ ಆದ್ದರಿಂದ ನಾವು ಹಿಂತಿರುಗಿ ಮತ್ತು ಪ್ರೊಕಾರ್ಯೋಟಿಕ್ ಮತ್ತು ಯುಕ್ಯಾರಿಯೋಟಿಕ್ ಕೋಶಗಳ ನಡುವಿನ ಹೋಲಿಕೆಯನ್ನು ನೋಡೋಣ ನಾನು ವೈವಿಧ್ಯತೆಯ ಬಗ್ಗೆ ಮಾತನಾಡುವಾಗ ನಾನು ಇದೆಲ್ಲವನ್ನೂ ಹೇಳಿದೆ ವೈವಿಧ್ಯತೆಯು ನ್ಯೂಕ್ಲಿಯಸ್ನ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯಲ್ಲಿ ಮೆಂಬರೇನ್ ದ ಬಂಧಿತ ಆರ್ಗಾನ್ಯಿಲ್ಗಳ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯಲ್ಲಿದೆ ಈಗ ನಾವು ಏಕೀಕರಿಸುವ ವೈಶಿಷ್ಟ್ಯವನ್ನು ನೋಡೋಣ ಏಕೆಂದರೆ ನಾನು ಹೇಳಿದಂತೆ ಜೀವನದಾದ್ಯಂತ ಸಾಮಾನ್ಯ ಲಕ್ಷಣಗಳಿವೆ ಮತ್ತು ಆ ಏಕೀಕರಿಸುವ ವೈಶಿಷ್ಟ್ಯಗಳು ಯಾವುವು ಮತ್ತು ಏಕೀಕರಿಸುವ ಲಕ್ಷಣಗಳು ಇವು ಮಾಹಿತಿಯನ್ನು ಕೋಡ್ ಮಾಡಲಾದ ರೀತಿಯಲ್ಲಿ ನೀವು ಜೆನೆಟಿಕ್ ಕೋಡ್ ಎಂದು ಕರೆಯುವ ವಿಧಾನ ಪ್ರೊಕಾರ್ಯೋಟ್ಗಳು ಮತ್ತು ಯೂಕ್ಯಾರಿಯೋಟ್ಗಳ ನಡುವೆ ಹೋಲುತ್ತದೆ ಪ್ರತಿಲೇಖನದ ಕಾರ್ಯವಿಧಾನದ ಮೂಲಕ ಈ ಜೆನೆಟಿಕ್ ಕೋಡ್ ಅನ್ನು ಅರ್ಥೈಸಿಕೊಳ್ಳುವ ಅಥವಾ ಓದುವ ಮತ್ತು ಅರ್ಥೈಸುವ ವಿಧಾನವನ್ನು ತಕ್ಕಮಟ್ಟಿಗೆ ಸಂರಕ್ಷಿಸಲಾಗಿದೆ ಪ್ಲಾಸ್ಮಾ ಮೆಂಬರೇನ್ದ ರಚನೆ ಮತ್ತು ಜೈವಿಕ ಚಟುವಟಿಕೆ ಈ ಜೀವಕೋಶಗಳ ಹೊರಗಿನ ಗಡಿ ಹೋಲುತ್ತದೆ ಈ ಜೀವಕೋಶಗಳು ತಮ್ಮ DNA ಅನ್ನು ಪುನರಾವರ್ತಿಸಲು ಬಳಸುವ ಯಂತ್ರೋಪಕರಣಗಳು ಸಹ ಡಾಟರ್ ಸೆಲ್ಗಳಿಗೆ ಅಥವಾ ಡಿಕೋಡಿಂಗ್ ಪ್ರಕ್ರಿಯೆಗೆ ಪ್ರತಿಲೇಖನದ ಮೂಲಕ ರವಾನಿಸುವ ಮೊದಲು ಮತ್ತು ನೀವು ಎಂದು ಕರೆಯುವ ಪ್ರೋಟೀನ್ನ ನಿಜವಾದ ಉತ್ಪನ್ನವಾಗಿ ಪರಿವರ್ತಿಸುವ ಮೊದಲು ತಕ್ಕಮಟ್ಟಿಗೆ ಸಂರಕ್ಷಿಸಲಾಗಿದೆ ಮಾನವರಿಗೆ ಬ್ಯಾಕ್ಟೀರಿಯಾ ನಂತರ ATP ಸಂಶ್ಲೇಷಣೆ ಯಂತ್ರಗಳು ನಾವು ಮೈಟೊಕಾಂಡ್ರಿಯಾ ಅಲ್ಲಿನ F0 F1 ಕಣದ ಬಗ್ಗೆ ಮಾತನಾಡಿದ್ದೇವೆ ಅದರ ವಾಸ್ತುಶಿಲ್ಪ ಮತ್ತು ಅದರ ಕ್ರಿಯೆಯ ವಿಧಾನವನ್ನು ವಿಕಾಸದಾದ್ಯಂತ ಸಾಕಷ್ಟು ಸಂರಕ್ಷಿಸಲಾಗಿದೆ ದ್ಯುತಿಸಂಶ್ಲೇಷಣೆಯ ಯಂತ್ರಗಳು ಬ್ಯಾಕ್ಟೀರಿಯಾದಲ್ಲಿ ನಾವು ಸೈನೋಬ್ಯಾಕ್ಟೀರಿಯಾದ ಬಗ್ಗೆ ಮಾತನಾಡಿದ್ದೇವೆ ಸರಿ ಸಸ್ಯಗಳ ಸಂದರ್ಭದಲ್ಲಿ ನೀವು ಕ್ಲೋರೊಪ್ಲ್ಯಾಸ್ಟ್ ಅನ್ನು ಹೊಂದಿದ್ದೀರಿ ದೊಡ್ಡ ಪ್ರಮಾಣದ ಹೋಲಿಕೆಯನ್ನು ನೀವು ಕಂಡುಕೊಳ್ಳುತ್ತೀರಿ ತದನಂತರ ಜೀವನದಲ್ಲಿ ಸಾಮಾನ್ಯವಾಗಿ ಸಂಭವಿಸುವ ಕೆಲವು ಪ್ರತಿಕ್ರಿಯೆಗಳು ಅತ್ಯಂತ ಸುಲಭವಾದ ಪ್ರತಿಕ್ರಿಯೆಯೆಂದರೆ ನಿಮ್ಮ ಸಂಗ್ರಹವಾಗಿರುವ ಶಕ್ತಿಯಾದ ಗ್ಲೂಕೋಸ್ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಯಾಗುತ್ತದೆ ಇದು ATP ಬಿಡುಗಡೆಗಾಗಿ ಸೈಟೋಪ್ಲಾಸಂ ಮತ್ತು ಮೈಟೊಕಾಂಡ್ರಿಯಾದಲ್ಲಿ ಸಂಭವಿಸುತ್ತದೆ ಈ ಪ್ರಕ್ರಿಯೆಯು ಗ್ಲೂಕೋಸ್ ಅನ್ನು ಮೊದಲು ಪೈರುವೇಟ್ ಆಗಿ ಪರಿವರ್ತಿಸುತ್ತದೆ ಮತ್ತು ಈ ಮೊದಲ ಹಂತವು ಸೈಟೋಪ್ಲಾಸಂ ಅಲ್ಲಿ ನಡೆಯುತ್ತದೆ ಇದನ್ನು ನೀವು ಗ್ಲೈಕೋಲಿಸಿಸ್ ಎಂದು ಕರೆಯುತ್ತೀರಿ ಸೈಟೋಪ್ಲಾಸಂನ ಅಲ್ಲಿನ ಈ ಯಂತ್ರವು ಗ್ಲೂಕೋಸ್ ಮಧ್ಯಂತರವನ್ನು ಒಡೆಯುತ್ತದೆ ಪೈರುವೇಟ್ ಎಂಬ ಮಧ್ಯಂತರ ಅಣುವಿಗೆ ಪ್ರೊಕಾರ್ಯೋಟ್ಗಳಾದ್ಯಂತ ಯುಕ್ಯಾರಿಯೋಟ್ಗಳಿಗೆ ಸಂರಕ್ಷಿಸಲಾಗಿದೆ ಆದ್ದರಿಂದ ನಾವು ಬ್ಯಾಕ್ಟೀರಿಯಾ ಆರ್ಕಿಯಾ ಮತ್ತು ಯೂಕ್ಯಾರಿಯೋಟ್ಗಳ ವಿರುದ್ಧ ಹೋಲಿಕೆಯನ್ನು ನೋಡೋಣ ನಾನು ಹೇಳಿದಂತೆ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾಗಳು ಪ್ರೊಕಾರ್ಯೋಟ್ಗಳಿಗೆ ಸೇರಿವೆ ಸರಿ ತದನಂತರ ನೀವು ಯೂಕ್ಯಾರಿಯೋಟ್ಗಳನ್ನು ಹೊಂದಿದ್ದೀರಿ ನೀವು ನ್ಯೂಕ್ಲಿಯಸ್ ಅನ್ನು ನೋಡಿದರೆ ಅದು ಬ್ಯಾಕ್ಟೀರಿಯಾದಲ್ಲಿ ಇರುವುದಿಲ್ಲ ಆರ್ಕಿಯಾದಲ್ಲಿ ಇರುವುದಿಲ್ಲ ಇವೆರಡೂ ಪ್ರೊಕಾರ್ಯೋಟ್ಗಳು ಆದರೆ ಯುಕ್ಯಾರಿಯೋಟ್ಗಳಲ್ಲಿ ಇದನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ನೀವು DNA ಅಥವಾ ಜೀನ್ ರಚನೆಯನ್ನು ನೋಡಿದರೆ ಬ್ಯಾಕ್ಟೀರಿಯಾಯಾ ಮತ್ತು ಆರ್ಕಿಯಾದಲ್ಲಿ ಡಿಎನ್ಎ ವೃತ್ತಾಕಾರವಾಗಿರುತ್ತದೆ ಆದರೆ ಯುಕ್ಯಾರಿಯೋಟ್ಗಳ ಸಂದರ್ಭದಲ್ಲಿ ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ಕ್ರೊಮಾಟಿನ್ ಸಹಾಯದಿಂದ ನ್ಯೂಕ್ಲಿಯಸ್ ಮತ್ತು ಕೋಶ ವಿಭಜನೆಯ ಸಮಯದಲ್ಲಿ ಕ್ಯಾನ್ ಒಳಗೆ ಆಯೋಜಿಸಲಾಗುತ್ತದೆ ರೇಖೀಯ ವರ್ಣತಂತುಗಳಾಗಿ ಪರಿವರ್ತಿಸಿ ಬ್ಯಾಕ್ಟೀರಿಯಾದ ಮತ್ತು ಆರ್ಕಿಯಾ ಅಲ್ಲಿ ಲೇಬರ್ನ ಯಾವುದೇ ವಿಭಜನಗೆ ಯಾವುದೇ ಪುರಾವೆಗಳಿಲ್ಲ ಆದ್ದರಿಂದ ನೀವು ಯಾವುದೇ ಜೀವಕೋಶದ ಆರ್ಗಾನ್ಯಿಲ್ಗಳನ್ನು ನೋಡುವುದಿಲ್ಲ ಆದರೆ ನೀವು ಯುಕ್ಯಾರಿಯೋಟ್ಗಳಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಜೀವಕೋಶದ ಆರ್ಗಾನ್ಯಿಲ್ಗಳನ್ನು ನೋಡುತ್ತೀರಿ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾದ ಸಂದರ್ಭದಲ್ಲಿ ನೀವು ಸಂತಾನೋತ್ಪತ್ತಿ ವಿಧಾನವನ್ನು ನೋಡಿದರೆ ಸಂತಾನೋತ್ಪತ್ತಿಯ ವಿಧಾನವು ಅಸೆಕ್ಷುಯಲ್ ಆಗಿದೆ ಆದರೆ ಯೂಕ್ಯಾರಿಯೋಟ್ಗಳು ಸೆಕ್ಷುಯಲ್ ಮತ್ತು ಅಸೆಕ್ಷುಯಲ್ ಸಂತಾನೋತ್ಪತ್ತಿ ವಿಧಾನವನ್ನು ಪ್ರದರ್ಶಿಸುತ್ತವೆ ಆದ್ದರಿಂದ ಇವೆ ನನ್ನ ಹಿಂದಿನ ಸ್ಲೈಡ್ನಲ್ಲಿ ನಾನು ಹೇಳಿದ್ದೇನೆ ಇನ್ನೂ ಸಾಕಷ್ಟು ಸಾಮ್ಯತೆಗಳಿವೆ ವ್ಯತ್ಯಾಸಗಳು ಹಾಗಾದರೆ ಯೂಕ್ಯಾರಿಯೋಟ್ಗಳು ಹೇಗೆ ಅಸ್ತಿತ್ವಕ್ಕೆ ಬಂದವು ನನ್ನ ಪ್ರಕಾರ ಇದು ಒಂದು ಗೊಂದಲಮಯ ಪ್ರಶ್ನೆಯಾಗಿದೆ ಮತ್ತು ಇಂದು ನಾವು ಹೊಂದಿರುವ ಲಭ್ಯವಿರುವ ಪುರಾವೆಗಳಿಂದ ಭಾಗಶಃ ಉತ್ತರಿಸಲಾಗಿದೆ ಆದರೆ ನಾನು ಅದನ್ನು ಪಡೆಯುವ ಮೊದಲು ನಾನು ನಿಮಗೆ ಕೆಲವು ಪದಗಳನ್ನು ವಿವರಿಸಬೇಕಾಗಿದೆ ಆಟೋಟ್ರೋಫ್ಸ್ autoಆಟೋ ಎಂದರೆ ಸ್ವಯಂ ಟ್ರೋಫಿಕ್ ಎಂದರೆ ಸಂಶ್ಲೇಷಣೆ ಆಹಾರ ಸಂಶ್ಲೇಷಣೆ ಸಸ್ಯಗಳಂತೆ ತಮ್ಮದೇ ಆದ ಆಹಾರವನ್ನು ಸಂಶ್ಲೇಷಿಸುವ ಜೀವಿಗಳನ್ನು ಆಟೋಟ್ರೋಫ್ಗಳು ಎಂದು ಕರೆಯಲಾಗುತ್ತದೆ ಸಸ್ಯಗಳನ್ನು ಅವಲಂಬಿಸಿರುವ ಪ್ರಾಣಿಗಳಂತೆ ಇತರರನ್ನು ಅವಲಂಬಿಸಿರುವ ಜೀವಿಗಳನ್ನು ಹೆಟೆರೊಟ್ರೋಫಿಕ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಆಟೊಟ್ರೋಫ್ಗಳು ಸಸ್ಯಗಳನ್ನು ಹೊಂದಿರುತ್ತದೆ ಇದು ಹೆಟೆರೊಟ್ರೋಫ್ಗಳು ಸೈನೋಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತದೆ ಆದರೆ ಇದು ಪ್ರಾಣಿಗಳು ಅಮೀಬಾ ಇತ್ಯಾದಿಗಳನ್ನು ಹೊಂದಿರುತ್ತದೆ ಈಗ ನಾವು ಭೂಮಿಯ ಮೂಲ ಮತ್ತು ಜೀವನದ ಮೂಲದ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನಿಮಗೆ ನೆನಪಿದ್ದರೆ ಸುಮಾರು 3 8 ಶತಕೋಟಿ ವರ್ಷಗಳ ಹಿಂದೆ ಜೀವವು ಎಲ್ಲೋ ಇಲ್ಲಿಂದ ಹುಟ್ಟಿಕೊಂಡಿತು ಮತ್ತು ನಂತರ ಬಹಳ ಸಮಯದವರೆಗೆ ಭೂಮಿಯ ವಾತಾವರಣವು ಕಡಿಮೆಯಾಗಿದೆ ಎಂದು ನಾನು ಮಾತನಾಡಿದ್ದೇನೆ ನಂತರ ಇದ್ದಕ್ಕಿದ್ದಂತೆ ದ್ಯುತಿಸಂಶ್ಲೇಷಣೆಯ ಆಗಮನದಿಂದ ವಾತಾವರಣವು ಆಕ್ಸಿಡೀಕರಣಗೊಳ್ಳಲು ಪ್ರಾರಂಭಿಸಿತು ಸರಿ ಈಗ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ತಮ್ಮ ಗ್ಲೂಕೋಸ್ ಅನ್ನು ಒಡೆಯಲು ನಿರ್ವಹಿಸುವ ಜೀವಿಗಳ ಗುಂಪನ್ನು ಅನೈರೋಬಿಕ್ ಜೀವಿಗಳು ಎಂದು ಕರೆಯಲಾಗುತ್ತದೆ ಇದರರ್ಥ ಈ ವ್ಯಕ್ತಿಗಳು ಗ್ಲೂಕೋಸ್ನಿಂದ ಶಕ್ತಿಯನ್ನು ವಿಭಜಿಸುವ ಮೂಲಕ ಗ್ಲೂಕೋಸ್ ಅನ್ನು ಲ್ಯಾಕ್ಟಿಕ್ ಆಮ್ಲ ಅಥವಾ ಎಥೆನಾಲ್ ಆಗಿ ಪಡೆಯಲು ಸಮರ್ಥರಾಗಿದ್ದಾರೆ ಆದರೆ ನಂತರ ಪರಿಸರವು ಆಕ್ಸಿಡೀಕರಣಗೊಂಡ ಜೀವಿಗಳು ಈಗ ಆ ವಾತಾವರಣದ ಆಮ್ಲಜನಕವನ್ನು ಬಳಸಿಕೊಳ್ಳಲು ಮತ್ತು ಇನ್ನೂ ಒಡೆಯಲು ಇನ್ನೂ ಕೆಲವು ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು ಗ್ಲೂಕೋಸ್ ಅನ್ನು ವಿಭಜಿಸುತ್ತವೆ ಆದ್ದರಿಂದ ಆಮ್ಲಜನಕದ ಸಹಾಯದಿಂದ ಗ್ಲೂಕೋಸ್ ಅನ್ನು ಒಡೆಯುವ ಜೀವಿಗಳನ್ನು ಏರೋಬಿಕ್ ಜೀವಿಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಭೂಮಿಯ ಇತಿಹಾಸವನ್ನು ನೋಡಿದರೆ ಇದು ಬಹಳ ಮುಖ್ಯವಾಗುತ್ತದೆ ಆರಂಭಿಕ ಹಂತವು ಕಡಿಮೆಯಾಗುತ್ತಿದೆ ಇದ್ದಕ್ಕಿದ್ದಂತೆ ಒಂದು ಒತ್ತಡವನ್ನು ರಚಿಸಲಾಗಿದೆ ಇದನ್ನು ನಾನು ಡಾರ್ವಿನ್ ಸಿದ್ಧಾಂತದ ಪ್ರಕಾರ ನ್ಯಾಚುರಲ್ ಸೆಲೆಕ್ಷನ್ ಎಂದು ಕರೆಯುತ್ತೇನೆ ವಾತಾವರಣವು ಹೆಚ್ಚು ಆಕ್ಸಿಡೀಕರಣಗೊಳ್ಳುವುದರಿಂದ ನೀವು ಇದ್ದಕ್ಕಿದ್ದಂತೆ ಒತ್ತಡವನ್ನು ರಚಿಸಿದ್ದೀರಿ ಇದರರ್ಥ ಜೀವಿಯು ಅದರ ಸುತ್ತಲೂ ಆಮ್ಲಜನಕವನ್ನು ಹೊಂದಿದ್ದರೂ ಸಹ ಬದುಕಲು ಸಾಧ್ಯವಾಗುವ ಪ್ರಕ್ರಿಯೆಯನ್ನು ವಿಕಸನಗೊಳಿಸಬೇಕು ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಾವು ಯುಕ್ಯಾರಿಯೋಟ್ಗಳ ಮೂಲವನ್ನು ವಿವರಿಸುವ ಸಿದ್ಧಾಂತವನ್ನು ನೋಡೋಣ ಮತ್ತು ಅದನ್ನು ಎಂಡೋ ಸಿಂಬಿಯಾಂಟ್ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ ಅದು ಹೇಳುವುದೇನೆಂದರೆ ಜೀವನವು ಅತ್ಯಂತ ಸರಳವಾದ DNA ಯೊಂದಿಗೆ ಪ್ರೊಕಾರ್ಯೋಟಿಕ್ ಕೋಶವಾಗಿ ಪ್ರಾರಂಭವಾಯಿತು ಆದರೆ ಎಲ್ಲೋ ಅಗತ್ಯವಿರುವ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕವನ್ನು ಹೊಂದಿರುವ ವಾತಾವರಣದ ಕಾರಣ ಕೆಲವು ಬ್ಯಾಕ್ಟೀರಿಯಾಗಳು ಅಂತಹ ಸ್ಥಿತಿಯಲ್ಲಿ ಬದುಕುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿರಬೇಕು ಆಕ್ಸಿಡೀಕರಣದ ಪರಿಸ್ಥಿತಿಗಳು ಮತ್ತು ಅವು ವಾತಾವರಣದ ಆಮ್ಲಜನಕವನ್ನು ಬಳಸಿಕೊಳ್ಳಲು ಸಮರ್ಥವಾಗಿವೆ ಮತ್ತು ಆದ್ದರಿಂದ ಏರೋಬಿಕ್ ಬ್ಯಾಕ್ಟೀರಿಯಾಗಳಾಗಿವೆ ಆದ್ದರಿಂದ ವಿಕಾಸದ ಸಮಯದಲ್ಲಿ ಎಲ್ಲೋ ಅನೈರೋಬಿಕ್ ಬ್ಯಾಕ್ಟೀರಿಯಾವು ಇದನ್ನು ಆವರಿಸಿರಬೇಕು ಏರೋಬಿಕ್ ಬ್ಯಾಕ್ಟೀರಿಯಾ ಬದುಕಲು ಸರಿ ಮತ್ತು ಈ ಏರೋಬಿಕ್ ಬ್ಯಾಕ್ಟೀರಿಯಾವು ಅಂತಿಮವಾಗಿ ನಾವು ಇಂದಿನ ಮೈಟೊಕಾಂಡ್ರಿಯಾ ಎಂದು ಕರೆಯುತ್ತೇವೆ ಏಕಕಾಲದಲ್ಲಿ ಅದು ಸಂಭವಿಸಿರಬೇಕು ಏಕಕಾಲದಲ್ಲಿ ಅಥವಾ ನಂತರ ಅದೇ ಸಮಯದಲ್ಲಿ ಪ್ಲಾಸ್ಮಾ ಮೆಂಬರೇನ್ಗಳು ಆಕ್ರಮಣ ಮಾಡಲು ಪ್ರಾರಂಭಿಸಿರಬೇಕು ಮತ್ತು ಇದು ನಮ್ಮ ಎಂಡೋ ಮೆಂಬರೇನ್ ಸಿಸ್ಟಮ್ ಎಂದು ನಾವು ಇಂದು ನೋಡುತ್ತಿರುವುದಕ್ಕೆ ಕಾರಣವಾಗಿರಬೇಕು ಮತ್ತೊಮ್ಮೆ ಪೋಷಕಾಂಶಗಳ ಕೊರತೆಯಿದ್ದರೆ ಈ ಕೆಲವು ಜೀವಿಗಳು ತಮ್ಮದೇ ಆದ ಆಹಾರವನ್ನು ಸಂಶ್ಲೇಷಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸದ ಹೊರತು ತಾವಾಗಿಯೇ ಬದುಕಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡಿರಬೇಕು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ದ್ಯುತಿಸಂಶ್ಲೇಷಣೆಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿರಬೇಕು ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾವನ್ನು ಸಹ ಆವರಿಸಿತು ಅದು ನಂತರ ಇಂದಿನ ಕ್ಲೋರೊಪ್ಲಾಸ್ಟ್ ಆಗಿ ಕೊನೆಗೊಂಡಿತು ಆದ್ದರಿಂದ ಈ ಜಂಕ್ಷನ್ನಲ್ಲಿ ಕವಲೊಡೆಯುವಿಕೆಯು ಸಂಭವಿಸಿರಬೇಕು ಅಲ್ಲಿ ಸಸ್ಯಗಳು ವಿಕಸನಗೊಂಡಿರಬೇಕು ಆದರೆ ಆಟೋಟ್ರೋಫಿಕ್ ಆಗಲು ಸಾಧ್ಯವಾಗದವುಗಳು ಪ್ರಾಣಿ ಫಂಗಲ್ ಅಥವಾ ಪ್ರೊಟಿಸ್ಟ್ ಗುಂಪಾಗಿ ಮುಂದುವರಿಯುತ್ತವೆ ಆದ್ದರಿಂದ ಎಂಡೋ ಸಿಂಬಿಯಂಟ್ ಸಿದ್ಧಾಂತವು ಇದನ್ನು ಹೇಳುತ್ತದೆ ವಿಕಾಸದ ಸಮಯದಲ್ಲಿ ಅನೈರೋಬಿಕ್ ಬ್ಯಾಕ್ಟೀರಿಯಾವನ್ನು ಬದುಕಲು ಏರೋಬಿಕ್ ಬ್ಯಾಕ್ಟೀರಿಯಾವನ್ನು ಆವರಿಸಿರಬೇಕು ಮತ್ತು ಇದು ಕೆಲವು ರೀತಿಯ ಸಹಜೀವನಕ್ಕೆ ಕಾರಣವಾಗಿರಬೇಕು ಮತ್ತು ಅದು ಪರಸ್ಪರ ಪ್ರಯೋಜನಕಾರಿ ಸಂಬಂಧವನ್ನು ಹೊಂದಿದೆ ನಂತರ ಮೈಟೊಕಾಂಡ್ರಿಯಾದ ಅಂತಿಮ ವಿಕಸನಕ್ಕೆ ಕಾರಣವಾಯಿತು ಮತ್ತು ಅದೇ ರೀತಿಯಲ್ಲಿ ಸಸ್ಯಗಳ ಸಂದರ್ಭದಲ್ಲಿ ಆರಂಭಿಕ ದ್ಯುತಿಸಂಶ್ಲೇಷಕ ಬ್ಯಾಕ್ಟೀರಿಯಾದ ಒಂದು ಸುತ್ತುವರಿದಿರಬೇಕು ಅದು ನಂತರ ಕ್ಲೋರೊಪ್ಲಾಸ್ಟ್ ಆಗಿ ವಿಕಸನಗೊಳ್ಳಲು ಕೊನೆಗೊಳ್ಳುತ್ತದೆ ಆದರೆ ಸಿದ್ಧಾಂತಗಳು ಸಿದ್ಧಾಂತಗಳೆ ಆಗಿರುತ್ತವೆ ನಿಮ್ಮ ಬಳಿ ಪುರಾವೆಗಳಿವೆಯೇ ಮತ್ತು ನಾವು ಸ್ವಲ್ಪ ಮಟ್ಟಿಗೆ ಮಾಡುತ್ತೇವೆ ಇಂದಿನ ಯೂಕ್ಯಾರಿಯೋಟ್ನ ಮೈಟೊಕಾಂಡ್ರಿಯದ DNA ಅನ್ನು ನೀವು ನೋಡಿದರೆ ಅದು ಪ್ರೊಕಾರ್ಯೋಟಿಕ್ DNA ಗೆ ಹೋಲುತ್ತದೆ ಎಂದು ತಿಳಿದು ನಿಮಗೆ ಆಶ್ಚರ್ಯವಾಗುತ್ತದೆ ನೀವು ಮೈಟೊಕಾಂಡ್ರಿಯಲ್ ರೈಬೋಸೋಮ್ ಅನ್ನು ನೋಡಬೇಕಾದರೆ ಅಷ್ಟೇ ಅಲ್ಲ ರಾಸಾಯನಿಕ ರಚನೆಯ ವಿಷಯದಲ್ಲಿ ನೀವು ಕಂಡುಕೊಳ್ಳು ತ್ತಿರಿ ಅವುಗಳ ಗಾತ್ರದಲ್ಲಿ ಅವು ಪ್ರೊಕಾರ್ಯೋಟಿಕ್ ರೈಬೋಸೋಮ್ಗಳಿಗೆ ಹೋಲುತ್ತವೆ ಮತ್ತು ಈ ಮೈಟೊಕಾಂಡ್ರಿಯದ ರೈಬೋಸೋಮ್ಗಳು ಜೀವಕೋಶದ ಉಳಿದ ಸೈಟೋಪ್ಲಾಸಂ ಅಲ್ಲಿ ಕಂಡುಬರುವ ರೈಬೋಸೋಮ್ಗಳಿಗಿಂತ ಭಿನ್ನವಾಗಿರುತ್ತವೆ ಆದ್ದರಿಂದ ನೀವು ಪ್ರಾಣಿ ಕೋಶವನ್ನು ತೆಗೆದುಕೊಂಡರೆ ಸೈಟೋಪ್ಲಾಸಂ ಅಲ್ಲಿರುವ ಪ್ರಾಣಿ ಕೋಶವು ರೈಬೋಸೋಮ್ಗಳನ್ನು ಹೊಂದಿರುತ್ತದೆ ಮೈಟೊಕಾಂಡ್ರಿಯಾವನ್ನುಹೊಂದಿರುತ್ತದೆ ಮತ್ತು ಮೈಟೊಕಾಂಡ್ರಿಯಾದೊಳಗೆ ಅದು ರೈಬೋಸೋಮ್ ಅನ್ನು ಸಹ ಹೊಂದಿರುತ್ತದೆ ಆದರೆ ಮೈಟೊಕಾಂಡ್ರಿಯಾದಲ್ಲಿನ ಈ ರೈಬೋಸೋಮ್ ಬ್ಯಾಕ್ಟೀರಿಯಾದ ರೈಬೋಸೋಮ್ ಅನ್ನು ಹೋಲುತ್ತದೆ ಆದರೆ ಈ ರೈಬೋಸೋಮ್ ವಿಭಿನ್ನವಾಗಿದೆ ಆದ್ದರಿಂದ ಸ್ಪಷ್ಟವಾಗಿ ಸಾಮ್ಯತೆಗಳಿವೆ ಅದೇ ರೀತಿಯಾಗಿ ಕ್ಲೋರೊಪ್ಲಾಸ್ಟ್ ಮತ್ತು ನಾನು ನಿಮ್ಮೊಂದಿಗೆ ಮಾತನಾಡಿದ ಯಂತ್ರೋಪಕರಣಗಳ ಸಂದರ್ಭದಲ್ಲಿ ಅದೇ ರೀತಿಯ ಸಾದೃಶ್ಯವನ್ನು ನೀವು ಕಂಡುಕೊಳ್ಳುತ್ತೀರಿ F0 F1 ಕಣದ ರಚನೆ F0 F1 ಕಣವು ಕಾರ್ಯನಿರ್ವಹಿಸುವ ಕಾರ್ಯವಿಧಾನವು ಪ್ರೊಕಾರ್ಯೋಟ್ಗಳಂತೆಯೇ ಉಳಿದಿದೆ ಆದ್ದರಿಂದ ಇಂದಿನ ಯೂಕ್ಯಾರಿಯೋಟ್ಗಳು ವಾಸ್ತವವಾಗಿ ಪ್ರೊಕಾರ್ಯೋಟ್ಗಳಿಂದ ವಿಕಸನಗೊಂಡಿವೆ ಎಂದು ನಾವು ನಂಬುತ್ತೇವೆ ಹಾಗಾಗಿ ಈ ವೀಡಿಯೊವನ್ನು ಹೇಳುವ ಮೂಲಕ ನಾನು ಈ ವೀಡಿಯೊವನ್ನು ಮುಗಿಸಲು ಬಯಸುತ್ತೇನೆ ಯುಕ್ಯಾರಿಯೋಟ್ಗಳು ಪ್ರೊಕಾರ್ಯೋಟ್ಗಳಿಗಿಂತ ಹೆಚ್ಚು ವಿಕಸನಗೊಂಡಿವೆ ಅವು ಪ್ರೊಕಾರ್ಯೋಟ್ಗಳಿಂದ ಹೊರಬಂದಂತೆ ತೋರುತ್ತಿವೆ ಮತ್ತು ಅವುಗಳು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ನ್ಯೂಕ್ಲಿಯಸ್ ಮತ್ತು ಉತ್ತಮ ಶ್ರಮ ವಿಭಜನೆಯನ್ನು ತೋರುತ್ತವೆ ಇದು ಸಂಕೀರ್ಣತೆಯನ್ನು ಒದಗಿಸುತ್ತದೆ ಖಚಿತವಾಗಿ ಆದರೆ ಇದು ಪ್ರೊಕಾರ್ಯೋಟ್ಗಳ ಸಂದರ್ಭದಲ್ಲಿ ಇಲ್ಲದಿರುವ ಜೀವಿಗಳ ದಕ್ಷತೆಯನ್ನು ಹೆಚ್ಚಿಸುತ್ತದೆ ಇದರ ಹೊರತಾಗಿಯೂ ಕಳೆದ 3 8 ಶತಕೋಟಿ ವರ್ಷಗಳಿಂದ ಈ ಭೂಮಿಯ ಮೇಲಿನ ಎಲ್ಲಾ ರೀತಿಯ ಆಕ್ರಮಣಗಳನ್ನು ಬದುಕಲು ಅವರು ನಿರ್ವಹಿಸುತ್ತಿದ್ದಾರೆ ಎಂಬ ಅಂಶವನ್ನು ನೀಡಿದರೆ ಪ್ರೊಕಾರ್ಯೋಟ್ಗಳು ಬಹುಶಃ ಉನ್ನತ ರೂಪಗಳಾಗಿವೆ ಎಂದು ಕೆಲವರು ವಾದಿಸಬಹುದು ಸರಿ ನಾನು ಆ ನಿರ್ಧಾರವನ್ನು ನಿಮಗೆ ಮಾಡಲು ಬಿಡುತ್ತೇನೆ ಆದರೆ ನಾನು ಕೆಲವು ವೀಡಿಯೊಗಳನ್ನು ಸೂಚಿಸಲು ಬಯಸುತ್ತೇನೆ ಮತ್ತು ಗ್ಲೆನ್ ವೊಲ್ಕೆನ್ಫೆಲ್ಡ್ ಅವರ ಸೆಲ್ ಮತ್ತು ಸೆಲ್ ರಚನೆಯ ಮೇಲಿನ ಈ ಮೋಜಿನ ಹಾಡನ್ನು ನೋಡಲು ಸಂಗೀತದ ಒಲವು ಹೊಂದಿರುವವರು ತುಂಬಾ ಆಸಕ್ತಿದಾಯಕರಾಗಿದ್ದಾರೆ ಮತ್ತು ಆಶಾದಾಯಕವಾಗಿ ನಾನು ಮುಂದಿನ ವೀಡಿಯೊದಲ್ಲಿ ನಿಮ್ಮನ್ನು ಮತ್ತೆ ನೋಡುತ್ತೇನೆ ಅಲ್ಲಿ ನಾವು ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನ್ ಅಂತಹ ಇತರ ಅಂಶಗಳ ಬಗ್ಗೆ ಮಾತನಾಡುತ್ತೇವೆ ಧನ್ಯವಾದಗಳು